ಈ ಮಾಡ್ಯೂಲ್ ನಲ್ಲಿ ನಾವು ಇಂಡಸ್ಟ್ರಿ 4 0 ಮತ್ತು ಅದರ ವಿಭಿನ್ನ ಅಂಶಗಳ ಬಗ್ಗೆ ಮಾತನಾಡಲಿದ್ದೇವೆ ಇಂಡಸ್ಟ್ರಿ 4 0 ರಲ್ಲಿ ಮೊದಲನೆಯದಾಗಿ ಬಹಳ ಜನಪ್ರಿಯವಾದ ತರಂಗವಾಗಿದೆ ಎಲ್ಲಾ ವಿಭಿನ್ನ ಕೈಗಾರಿಕೆಗಳ ನಡುವೆ ಅದು ಪ್ರಪಂಚದಾದ್ಯಂತ ನಡೆಯುತ್ತಿದೆ ಪ್ರತಿಯೊಬ್ಬರೂ ತಮ್ಮನ್ನು ಇಂಡಸ್ಟ್ರಿ 4 0 ಅನುಸರಣೆಯಾಗಿ ಪರಿವರ್ತಿಸಲು ಬಯಸುತ್ತಾರೆ ಇಂಡಸ್ಟ್ರಿ 4 0 ಗಾಗಿ ವಿವಿಧ ಅಂಶಗಳು ಮುಖ್ಯವಾಗಿವೆ ಮತ್ತು ಕೈಗಾರಿಕೆಗಳು ತಮ್ಮನ್ನು ಅವಶ್ಯಕತೆಗಳಿಗೆ ಅನುಗುಣವಾಗಿ ಅನುಸರಿಸಲು ಸಾಧ್ಯವಾಗುವಂತೆ ಅರ್ಥಮಾಡಿಕೊಳ್ಳಬೇಕು ಉದಾಹರಣೆಗೆ ಇಂಡಸ್ಟ್ರಿ 4 0 ರ ಪ್ರಮುಖ ಅಂಶವೆಂದರೆ ಸ್ವಯ೦ಚಾಲಿತ ಪೂರ್ಣ ಸ್ವಯ೦ಚಾಲಿತ ಯಾಂತ್ರಿಕವಾಗಿ ಯಾವುದೇ ಮಾನವ ಹಸ್ತಕ್ಷೇಪವಿಲ್ಲದಿದ್ದಲ್ಲಿ ಅಥವಾ ಅತಿ ಕಡಿಮೆ ಮಾನವ ಹಸ್ತಕ್ಷೇಪ ಇರುವುದು ಆದ್ದರಿಂದ ಸಂಪೂರ್ಣ ಉತ್ಪನ್ನ ರೇಖೆ ಉತ್ಪಾದನಾ ಘಟಕದಲ್ಲಿನ ಸಂಪೂರ್ಣ ಉತ್ಪಾದನಾ ಪ್ರಕ್ರಿಯೆ ಉದಾಹರಣೆಗೆ ಯಾವುದೇ ಮಾನವ ಹಸ್ತಕ್ಷೇಪವಿಲ್ಲದೆ ಹೆಚ್ಚು ಸ್ವಾಯತ್ತತೆಯನ್ನು ಪಡೆಯುವುದು ಅದು ಹೇಗೆ ಸಾಧ್ಯ ಸಂವೇದಕಗಳು ಅಕ್ಚುಯೇಟರ್ ಗಳು ಅವುಗಳ ನಡುವಿನ ಸಂವಹನದ ವಿಭಿನ್ನ ಅಂಶಗಳನ್ನು ನಾವು ಈವರೆಗೆ ಅನುಭವಿಸಿರುವ ಈ ಎಲ್ಲಾ ತಂತ್ರಜ್ಞಾನಗಳ ಸಹಾಯದಿಂದ ಸಾಧ್ಯವಿದೆ ಆದ್ದರಿಂದ ಇವು ಕೈಗಾರಿಕೆ 4 0 ನ ಅವಶ್ಯಕತೆಗಳನ್ನು ಅನುಸರಿಸಲು ಅನುವು ಮಾಡಿಕೊಡುವ ತಂತ್ರಜ್ಞಾನಗಳಾಗಿವೆ ಆದ್ದರಿಂದ ನಮಗೆ ಸಂವೇದಕಗಳು ಅಕ್ಚುಯೇಟರ್ ಗಳು ಸಂವಹನ ಯಾಂತ್ರೀಕೃತಗೊಂಡ ಈ ಎಲ್ಲಾ ವಸ್ತುಗಳು ಬೇಕಾಗುತ್ತವೆ ಆದರೆ ಇವುಗಳನ್ನು ಹೇಗೆ ಮಾಡಲಾಗುವುದು ಈ ಐಒಟಿ ಸಾಧನಗಳ ಸಹಾಯದಿಂದ ಮತ್ತು ಸಿಪಿಎಸ್ ಸೈಬರ್ ಫಿಸಿಕಲ್ ಸಿಸ್ಟಮ್ಸ್ ಮತ್ತು ಈ ಸೈಬರ್ ಫಿಸಿಕಲ್ ಸಿಸ್ಟಮ್ಸ್ ಎಂಬ ಹೆಸರಿನಿಂದ ಇವುಗಳನ್ನು ಮಾಡಲಾಗುವುದು ಈ ನಿರ್ದಿಷ್ಟ ಉಪನ್ಯಾಸದಲ್ಲಿ ನಾವು ಅದರ ಮೂಲಕ ತಿಳಿಯಲಿದ್ದೇವೆ ಆದ್ದರಿಂದ ಇಂಡಸ್ಟ್ರಿ 4 0 ರ ಸೈಬರ್ ಫಿಸಿಕಲ್ಅನ್ನು ಸಕ್ರಿಯಗೊಳಿಸುವ ವಿಭಿನ್ನ ಅಂಶಗಳಿವೆ ಎಂಬ ಕಲ್ಪನೆ ಇದೆ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳು ಅವುಗಳಲ್ಲಿ ಒಂದು ಹೀಗೆಯೇ ಇಂಡಸ್ಟ್ರಿ 4 0 ಮೂಲಭೂತ ಕುರಿತು ಬೇರೆ ಬೇರೆ ಇನ್ನೂ ಕೆಲವು ಇವೆ ಈ ಮಾಡ್ಯೂಲ್ನ ಮುಂದಿನ ಕೆಲವು ಉಪನ್ಯಾಸಗಳಲ್ಲಿ ನಾವು ತಿಳಿಯಲಿದ್ದೇವೆ ಆದ್ದರಿಂದ ಸೈಬರ್ ಫಿಸಿಕಲ್ ವ್ಯವಸ್ಥೆ ಎಂದರೇನು ಸಾಹಿತ್ಯದಲ್ಲಿ ನೀವು ಕಂಡುಹಿಡಿಯಲು ಸಾಧ್ಯವಾಗುವ ವಿಭಿನ್ನ ವ್ಯಾಖ್ಯಾನಗಳಿವೆ ಮತ್ತು ಜನರು ಇನ್ನೂ ಐಒಟಿ ಎಂದರೇನು ಸಿಪಿಎಸ್ ಎಂದರೇನು ಅವುಗಳ ನಡುವಿನ ವ್ಯತ್ಯಾಸವೇನು ಎಂ 2 ಎಂ ಎಂದರೇನು ಇನ್ನೂ ವಿಭಿನ್ನ ಅಲೈಡ್ ತಂತ್ರಜ್ಞಾನಗಳಿವೆ ಅವುಗಳು ಅತಿಕ್ರಮಿಸುವ ವ್ಯಾಪ್ತಿಯನ್ನು ಹೊಂದಿವೆ ಆದರೆ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳು ಅದರಲ್ಲಿ ವ್ಯಾಪ್ತಿ ಬಹಳ ಸ್ಪಷ್ಟವಾಗಿದೆ ಆದ್ದರಿಂದ ಈ ಹೆಸರು ಸೈಬರ್ ಫಿಸಿಕಲ್ ನನ್ನು ಸೂಚಿಸುತ್ತದೆ ಆದ್ದರಿಂದ ಇವುಗಳು ಸೈಬರ್ ಪ್ರಪಂಚ ಮತ್ತು ಫಿಸಿಕಲ್ ಪ್ರಪಂಚದ ಬಲವಾದ ಅಂಶವಿರುವ ವ್ಯವಸ್ಥೆಗಳಾಗಿವೆ ಫಿಸಿಕಲ್ ಪ್ರಪಂಚದ ಬಲವಾದ ಅಂಶವಿದೆ ಆದ್ದರಿಂದ ಈ ವ್ಯವಸ್ಥೆಗಳಲ್ಲಿ ಸೈಬರ್ ಪ್ರಪಂಚ ಮತ್ತು ಫಿಸಿಕಲ್ ಪ್ರಪಂಚದ ನಡುವೆ ಪರಸ್ಪರ ಕ್ರಿಯೆ ಇದೆ ಆದ್ದರಿಂದ ಅದು ಹೇಗೆ ಸಾಧ್ಯ ಸೈಬರ್ ಫಿಸಿಕಲ್ ವ್ಯವಸ್ಥೆ ಎಂದರೇನು ಎಂಬುದರ ಎನ್ಐಎಸ್ಟಿ ವ್ಯಾಖ್ಯಾನವನ್ನು ನೋಡೋಣ ಸೈಬರ್ ಫಿಸಿಕಲ್ ವ್ಯವಸ್ಥೆಯನ್ನು ಸಾಮಾನ್ಯವಾಗಿ ಸ್ಮಾರ್ಟ್ ಸಿಸ್ಟಮ್ಸ್ ಎಂದೂ ಕರೆಯುತ್ತಾರೆ ಅವು ಫಿಸಿಕಲ್ ಮತ್ತು ಕಂಪ್ಯೂಟೇಶನಲ್ ಘಟಕಗಳ ಸಹ ಎಂಜಿನಿಯರಿಂಗ್ ಸಂವಹನ ಜಾಲಗಳಾಗಿವೆ ಫಿಸಿಕಲ್ ಘಟಕಗಳು ಮತ್ತು ಕಂಪ್ಯೂಟೇಶನಲ್ ನ ನೆಟ್ವರ್ಕ್ ಗಳನ್ನು ಸಂವಹನ ಮಾಡುವುದು ಆದ್ದರಿಂದ ಕಂಪ್ಯೂಟೇಶನಲ್ ಸೈಬರ್ ಒಂದಾಗಿದೆ ಮತ್ತು ಭೌತಿಕವು ಮೂಲತಃ ಭೌತಿಕ ಜಗತ್ತು ಈ ವ್ಯವಸ್ಥೆಗಳು ಕಾರ್ಯನಿರ್ವಹಿಸುತ್ತಿರುವ ಭೌತಿಕ ಜಗತ್ತು ಆಗಿದೆ ಆದ್ದರಿಂದ ಈ ವ್ಯವಸ್ಥೆಗಳು ನಮ್ಮ ನಿರ್ಣಾಯಕ ಮೂಲಸೌಕರ್ಯದ ಅಡಿಪಾಯವನ್ನು ಒದಗಿಸುತ್ತವೆ ಈ ಎಲ್ಲ ಸಾರ್ವಜನಿಕ ಮೂಲಸೌಕರ್ಯಗಳು ಸಾರ್ವಜನಿಕ ಖಾಸಗಿ ಉದ್ಯಮದ ಮೂಲಸೌಕರ್ಯಗಳು ಮಾತ್ರವಲ್ಲದೆ ಈ ಎಲ್ಲ ನಿರ್ಣಾಯಕ ಮೂಲಸೌಕರ್ಯಗಳಿವೆ ಮುಂದಿನ ಪೀಳಿಗೆಯ ಅಂತರ್ಜಾಲದಲ್ಲಿ ಈ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳನ್ನು ಬಳಸಿಕೊಂಡು ಇವುಗಳನ್ನು ಇಂಡಸ್ಟ್ರಿ 4 0 ನಲ್ಲಿ ಬೆಂಬಲಿಸಲಾಗುತ್ತದೆ ಆದ್ದರಿಂದ ಈ ನಿರ್ಣಾಯಕ ರಚನೆಯ ಸಹಾಯವನ್ನು ಈ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳ ಸಹಾಯದಿಂದ ಇವೆಲ್ಲವು ಬೆಂಬಲಿಸಲಾಗುವುವು ಆದ್ದರಿಂದ ಮುಂದಿನ ಕೆಲವು ಸ್ಲೈಡ್ಗಳ ಮೂಲಕ ಈ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳು ಯಾವುವು ಎಂಬುದನ್ನು ನಾವು ನಿಜವಾಗಿಯೂ ಅರ್ಥಮಾಡಿಕೊಳ್ಳಬೇಕು ಆದರೆ ಮುಖ್ಯವಾದುದು ಈ ನಿರ್ಣಾಯಕ ಸಹಾಯದಿಂದ ಈ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳು ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ ಏಕೆಂದರೆ ಕ್ರಮೇಣ ನಾವು ಚುರುಕಾದ ಜಗತ್ತಿನಲ್ಲಿ ಪ್ರವೇಶ ಪಡೆಯುತ್ತೇವೆ ಅಲ್ಲಿ ಚುರುಕಾದ ಸೇವೆಗಳನ್ನು ನೀಡುವ ಚುರುಕಾದ ವ್ಯವಸ್ಥೆಗಳು ಇರುತ್ತವೆ ಪ್ರತಿ ವಿಷಯದಲ್ಲೂ ಸ್ಮಾರ್ಟ್ನೆಸ್ ಸ್ವಾಯತ್ತತೆ ಬಹಳ ಮುಖ್ಯ ಸಂಗ್ರಹಿಸಿದ ಡೇಟಾದ ಆಧಾರದ ಮೇಲೆ ಸ್ವಾಯತ್ತತೆ ಮತ್ತು ಸಲಹೆಗಳು ಬಹಳ ಮುಖ್ಯ ಆದ್ದರಿಂದ ಅದು ಮೂಲತಃ ಎನ್ಐಎಸ್ಟಿ ಪ್ರಕಾರ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳ ಈ ವ್ಯಾಖ್ಯಾನವನ್ನು ಪೂರ್ಣಗೊಳಿಸುತ್ತದೆ ಈಗ ಸೈಬರ್ ಫಿಸಿಕಲ್ ವ್ಯವಸ್ಥೆ ಎಂದರೇನು ಎಂಬ ಪ್ರಶ್ನೆ ಆದರೆ ಅದಕ್ಕೂ ಮೊದಲು ನಾವು ಎಂಬೆಡೆಡ್ ಸಿಸ್ಟಮ್ ಎಂದರೇನು ಎಂಬುದನ್ನು ನಿಜವಾಗಿಯೂ ಅರ್ಥಮಾಡಿಕೊಳ್ಳಬೇಕು ಸೈಬರ್ ಫಿಸಿಕಲ್ ವ್ಯವಸ್ಥೆಗಳು ಎಂಬೆಡೆಡ್ ವ್ಯವಸ್ಥೆಗಳು ಆದ್ದರಿಂದ ಇವು ಮೂಲತಃ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳಾಗಿವೆ ನೀವು ಪರಿಕಲ್ಪನಾತ್ಮಕವಾಗಿ ಸೈಬರ್ ಫಿಸಿಕಲ್ ವ್ಯವಸ್ಥೆ ಪರಿಕಲ್ಪನಾತ್ಮಕವಾಗಿ ಎಂಬೆಡೆಡ್ ಸಿಸ್ಟಮ್ ಮತ್ತು ಫಿಸಿಕಲ್ ವ್ಯವಸ್ಥೆಯನ್ನು ಕೂಡಿಸಿ ನೀವು ಪಡೆಯುವುದು ಸೈಬರ್ ಫಿಸಿಕಲ್ ವ್ಯವಸ್ಥೆ ಆಗಿದೆ ಆದ್ದರಿಂದ ಎಂಬೆಡೆಡ್ ಸಿಸ್ಟಮ್ ಎಂದರೇನು ಆದ್ದರಿಂದ ನೀವು ಕೆಲವು ರೀತಿಯ ಸಾಫ್ಟ್ವೇರ್ ಅನ್ನು ಹೊಂದಿದ್ದೀರಿ ಅದು ಕೆಲವು ರೀತಿಯ ಹಾರ್ಡ್ವೇರ್ನಲ್ಲಿ ಕಾರ್ಯನಿರ್ವಹಿಸುತ್ತಿದೆ ಸಾಫ್ಟ್ವೇರ್ ಹಾರ್ಡ್ವೇರ್ ನಲ್ಲಿ ಹುದುಗಿದೆ ಎಂಬೆಡೆಡ್ ವ್ಯವಸ್ಥೆಗಳನ್ನು ಕಾರುಗಳಲ್ಲಿ ಕಾಣಬಹುದು ಅಂದರೆ ವಾಹನಗಳು ಇವು ವಿಮಾನಗಳಲ್ಲಿ ಎಂಬೆಡೆಡ್ ವ್ಯವಸ್ಥೆಗಳು ಎಲ್ಲೆಡೆ ಕಂಡುಬರುತ್ತವೆ ಇತ್ತೀಚಿನ ದಿನಗಳಲ್ಲಿ ಎಂಬೆಡೆಡ್ ವ್ಯವಸ್ಥೆಗಳು ವ್ಯವಸ್ಥೆಗಳನ್ನು ಚುರುಕಾಗಿ ಮಾಡಲು ತಂತ್ರಜ್ಞಾನಗಳನ್ನು ಸಕ್ರಿಯಗೊಳಿಸುತ್ತಿವೆ ಮತ್ತು ಅದಕ್ಕಾಗಿಯೇ ಈ ಎಂಬೆಡೆಡ್ ವ್ಯವಸ್ಥೆಗಳು ಬಹಳ ಜನಪ್ರಿಯವಾಗಿವೆ ಆದ್ದರಿಂದ ಈ ಎಂಬೆಡೆಡ್ ವ್ಯವಸ್ಥೆಗಳು ಎಲ್ಲಿ ಬಳಸಲ್ಪಡುತ್ತವೆ ಎಂಬುದರ ಹೊರತಾಗಿಯೂ ಅವು ಗಣನೆ ಸಂವಹನ ಮತ್ತು ನಿಯಂತ್ರಣ ಲೆಕ್ಕಾಚಾರ ಸಂವಹನ ಮತ್ತು ನಿಯಂತ್ರಣ ಸಾಮರ್ಥ್ಯಗಳ ಕೆಲವು ಸಾಮರ್ಥ್ಯಗಳನ್ನು ಹೊಂದಿವೆ ಆದ್ದರಿಂದ ಭೌತಿಕ ಪ್ರಪಂಚದೊಂದಿಗೆ ಸಂವಹನ ಇರುವಲ್ಲಿ ವಿಭಿನ್ನ ಸಂವೇದಕಗಳು ಮತ್ತು ಅಕ್ಚುಯೇಟರ್ಗಳ ಮೂಲಕ ವೈದ್ಯಕೀಯ ಸಾಧನಗಳಾಗಿರಬಹುದು ಅನೇಕ ವೈದ್ಯಕೀಯ ಉಪಕರಣಗಳು ಹುದುಗಿದೆ ಸಾರಿಗೆ ವಾಹನಗಳು ರಕ್ಷಣಾ ವ್ಯವಸ್ಥೆಗಳು ಅವುಗಳಲ್ಲಿ ಎಂಬೆಡೆಡ್ ವ್ಯವಸ್ಥೆಗಳನ್ನು ಹುದುಗಿಸಿವೆ ಉದಾಹರಣೆಗೆ ರೇಡಾರ್ ಮತ್ತು ಬೇರೆ ಬೇರೆ ವ್ಯವಸ್ಥೆಗಳು ಇವುಗಳನ್ನು ಸಹ ವಿಮಾನಗಳು ಇತ್ಯಾದಿಗಳನ್ನು ಬಳಸಲಾಗುತ್ತದೆ ಅವೆಲ್ಲವೂ ಅವುಗಳಲ್ಲಿ ವಿಭಿನ್ನ ಎಂಬೆಡೆಡ್ ವ್ಯವಸ್ಥೆಗಳನ್ನು ಹೊಂದಿವೆ ರೊಬೊಟಿಕ್ ಉಪಕರಣಗಳು ಅದೇ ರೀತಿ ಪ್ರಕ್ರಿಯೆ ಮೇಲ್ವಿಚಾರಣೆ ಮತ್ತು ಕಾರ್ಖಾನೆ ಯಾಂತ್ರೀಕೃತಗೊಂಡ ವ್ಯವಸ್ಥೆಗಳು ಇವೆಲ್ಲವೂ ಅವುಗಳಲ್ಲಿ ಹುದುಗಿರುವ ವ್ಯವಸ್ಥೆಗಳನ್ನು ಹೊಂದಿವೆ ಆದ್ದರಿಂದ ಇದು ಸೈಬರ್ ಫಿಸಿಕಲ್ ವ್ಯವಸ್ಥೆ ಆಗಿದೆ ಆದ್ದರಿಂದ ಈಗ ನಾವು ಮುಂದೆ ಸಾಗೋಣ ಮತ್ತು ಎಂಬೆಡೆಡ್ ಸಿಸ್ಟಮ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನೋಡೋಣ ಆದ್ದರಿಂದ ನಾನು ನಿಮಗೆ ಹೇಳಿದಂತೆ ಎಂಬೆಡೆಡ್ ಸಿಸ್ಟಮ್ ಕಂಪ್ಯೂಟೇಶನಲ್ ಸಾಮರ್ಥ್ಯಗಳನ್ನು ಹೊಂದಿದೆ ಅವುಗಳು ಸಂಸ್ಕರಣಾ ಸಾಮರ್ಥ್ಯಗಳನ್ನು ಸಹ ಹೊಂದಿವೆ ಆದ್ದರಿಂದ ಕಂಪ್ಯೂಟೇಶನ್ ಸಂವಹನ ಸಾಮರ್ಥ್ಯಗಳು ಮತ್ತು ಹೀಗೆ ಆದ್ದರಿಂದ ಸೈಬರ್ ಫಿಸಿಕಲ್ ವ್ಯವಸ್ಥೆಯನ್ನು ನಿರ್ಮಿಸಲು ಈ ವ್ಯವಸ್ಥೆಗಳು ಸಹಾಯ ಮಾಡುತ್ತವೆ ಆದ್ದರಿಂದ ಸೈಬರ್ ಫಿಸಿಕಲ್ ವ್ಯವಸ್ಥೆಯಲ್ಲಿ ನೀವು ಭೌತಿಕ ವ್ಯವಸ್ಥೆಗಳನ್ನು ಹೊಂದಿದ್ದೀರಿ ಆದ್ದರಿಂದ ಇದು ಮೂಲತಃ ಸೈಬರ್ ಸ್ಥಳವಾಗಿದೆ ಇದು ಭೌತಿಕ ಸ್ಥಳವಾಗಿದೆ ಮತ್ತು ಅವುಗಳ ನಡುವಿನ ಪರಸ್ಪರ ಕ್ರಿಯೆಯು ಅದನ್ನು ಸೈಬರ್ ಫಿಸಿಕಲ್ ವ್ಯವಸ್ಥೆಯನ್ನಾಗಿ ಮಾಡುತ್ತದೆ ಆದ್ದರಿಂದ ಈ ಭೌತಿಕ ಸ್ಥಳವು ಏನು ಹೊಂದಿದೆ ಆದ್ದರಿಂದ ಭೌತಿಕ ಸ್ಥಳವೆಂದರೆ ನಾವು ಸಾಮಾನ್ಯವಾಗಿ ಮಾನವರು ಮನೆಗಳು ಕಾರ್ಖಾನೆಗಳ ವಾಹನಗಳು ಕಟ್ಟಡಗಳು ವಿಭಿನ್ನ ವಸ್ತುಗಳು ಸಂವಹನ ವಸ್ತುಗಳು ಮುಂತಾದ ವಿಭಿನ್ನ ನೈಜ ವಸ್ತುಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಉದಾಹರಣೆಗೆ ಬೇರೆ ಬೇರೆ ಮನೆಯ ವಸ್ತುಗಳು ಅಥವಾ ಕೈಗಾರಿಕೆಗಳಲ್ಲಿರುವ ವಸ್ತುಗಳು ಸೆಲ್ ಫೋನ್ ಕ್ಯಾಮೆರಾ ಗಳು ತೊಳೆಯುವ ಯಂತ್ರಗಳು ರೆಫ್ರಿಜರೇಟರ್ ಗಳಂತಹ ವಸ್ತುಗಳು ಇವೆಲ್ಲವೂ ವಿಭಿನ್ನ ವಸ್ತುಗಳು ಇವು ಭೌತಿಕ ಜಾಗದಲ್ಲಿ ಕೆಲಸ ಮಾಡುವ ವಿಭಿನ್ನ ವಸ್ತುಗಳು ಆದ್ದರಿಂದ ಈ ವಸ್ತುಗಳು ಮೂಲತಃ ಕೆಲವು ಡೇಟಾವನ್ನು ಗ್ರಹಿಸುತ್ತವೆ ಅವುಗಳು ಕಾರ್ಯನಿರ್ವಹಿಸುತ್ತಿರುವ ಸ್ಥಳದಲ್ಲಿ ವಿಭಿನ್ನ ಮಾಹಿತಿಯನ್ನು ಅವುಗಳು ಗ್ರಹಿಸುತ್ತವೆ ಮತ್ತು ನಂತರ ಇಲ್ಲಿ ತೋರಿಸಿರುವಂತಹ ಕೆಲವು ಸಂವಹನ ಸಾಧನಗಳನ್ನು ಬಳಸುತ್ತವೆ ಈ ಡೇಟಾವನ್ನು ಮುಂದಕ್ಕೆ ಕಳುಹಿಸಲಾಗುವುದು ಆದ್ದರಿಂದ ಈ ಸಂವೇದನೆಯನ್ನು ಒಮ್ಮೆ ಮಾಡಿದ ನಂತರ ಈ ಸಂವೇದನಾಶೀಲ ಡೇಟಾವನ್ನು ಹೆಚ್ಚಿನ ಪ್ರಕ್ರಿಯೆಗೆ ಕಳುಹಿಸಲಾಗುತ್ತದೆ ಆದ್ದರಿಂದ ಈ ಪ್ರಕ್ರಿಯೆಯನ್ನು ವಿಭಿನ್ನ ಸರ್ವರ್ಗಳು ಸರ್ವರ್ ಸಂಸ್ಥೆಗಳು ಕ್ಲೌಡ್ ಅಥವಾ ಯಾವುದನ್ನಾದರೂ ಬಳಸಿ ಮಾಡಲಾಗುತ್ತದೆ ಆದ್ದರಿಂದ ಅದು ಸೈಬರ್ ಸ್ಪೇಸ್ ಆಗುತ್ತದೆ ಆದ್ದರಿಂದ ಈ ಪ್ರಕ್ರಿಯೆಯನ್ನು ಸೈಬರ್ ಸ್ಪೇಸ್ನಲ್ಲಿ ಮಾಡಲಾಗುತ್ತದೆ ಮತ್ತು ಈ ಪ್ರಕ್ರಿಯೆಯ ಫಲಿತಾಂಶಗಳ ಆಧಾರದ ಮೇಲೆ ಆ ಫಲಿತಾಂಶಗಳನ್ನು ವಿಭಿನ್ನ ಸಾಧನಗಳನ್ನು ಕಾರ್ಯಗತಗೊಳಿಸಲು ಭೌತಿಕ ಸ್ಥಳಕ್ಕೆ ಕಳುಹಿಸಲಾಗುತ್ತದೆ ಆದ್ದರಿಂದ ತೊಳೆಯುವ ಯಂತ್ರವನ್ನು ಪ್ರಾರಂಭಿಸುವುದು ರೆಫ್ರಿಜರೇಟರ್ ಅನ್ನು ಪ್ರಾರಂಭಿಸುವುದು ಕೋಣೆಯಲ್ಲಿ ಹವಾನಿಯಂತ್ರಣದಲ್ಲಿ ಹವಾನಿಯಂತ್ರಣವನ್ನು ಪ್ರಾರಂಭಿಸುವುದು ಈ ಸಾಧನಗಳು ಇರಬಹುದು ಆದ್ದರಿಂದ ನಾವು ಹೇಳೋಣ ಕೋಣೆಯಲ್ಲಿ ತಾಪಮಾನವು ಕಡಿಮೆಯಾಗಿದೆ ಎಂದು ಗ್ರಹಿಸಲಾಗಿದೆ ಆದ್ದರಿಂದ ಇಲ್ಲಿನ ಸರ್ವರ್ಗಳಲ್ಲಿ ನಡೆಸಲಾಗುವ ಅವರ ವಿಶ್ಲೇಷಣೆಯ ಆಧಾರದ ಮೇಲೆ ಆ ಸೈಬರ್ ಸ್ಥಳಗಳಲ್ಲಿ ಈಗಾಗಲೇ ಪೂರ್ವ ಪ್ರೋಗ್ರಾಮ್ ಮಾಡಲಾದ ಕೆಲವು ನಿಯಮಗಳನ್ನು ಆಧರಿಸಿರಬಹುದು ಅಂತಿಮವಾಗಿ ಆಕ್ಟಿವೇಷನ್ ಸಂಭವಿಸಲಿದೆ ಮತ್ತು ಕೆಲವು ಸಾಧನವನ್ನು ಪ್ರಾರಂಭಿಸುವ ಅಥವಾ ಕೆಲವು ಮೋಟಾರ್ ಅಂತಹ ಯಾವುದನ್ನಾದರೂ ನಿರ್ವಹಿಸುವ ಉದ್ದೇಶದಿಂದ ಭೌತಿಕ ಸ್ಥಳವನ್ನು ಕಾರ್ಯಗತಗೊಳಿಸಲಾಗುತ್ತದೆ ಇವುಗಳು ನಾನು ನಿಮಗೆ ನೀಡಿದ ಕೆಲವು ಉದಾಹರಣೆಗಳಾಗಿವೆ ಇದನ್ನು ಮತ್ತಷ್ಟು ಸಾಮಾನ್ಯೀಕರಿಸಬಹುದು ಮತ್ತು ಸಾಮಾನ್ಯವಾಗಿ ಸೈಬರ್ ಫಿಸಿಕಲ್ ವ್ಯವಸ್ಥೆಯು ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಬಹುದು ಆದ್ದರಿಂದ ನಾನು ಇನ್ನೂ ಮುಂದೆ ಹೋಗುವ ಮೊದಲು ಈ ಸೈಬರ್ ಫಿಸಿಕಲ್ ವ್ಯವಸ್ಥೆ ಸಿಪಿಎಸ್ ಹೇಗೆ ಕಾರ್ಯನಿರ್ವಹಿಸಲಿದೆ ಎಂಬುದರ ಕುರಿತು ಸ್ವಲ್ಪ ಆಳವಾಗಿ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸೋಣ ಆದ್ದರಿಂದ ನೀವು ಸೈಬರ್ ಫಿಸಿಕಲ್ ವ್ಯವಸ್ಥೆಗಳ ಬಗ್ಗೆ ಮಾತನಾಡುತ್ತಿದ್ದರೆ ನಾನು ನಿಮಗೆ ಹೇಳಿದಂತೆ ನಮ್ಮಲ್ಲಿ ಸೈಬರ್ ಜಗತ್ತು ಮತ್ತು ಭೌತಿಕ ಸ್ಥಳವಿದೆ ಆದ್ದರಿಂದ ಈ ಭೌತಿಕ ಸ್ಥಳವು ಕೆಲವು ಮಾಹಿತಿಯನ್ನು ಕಳುಹಿಸಿದರೆ ಏನಾಗಲಿದೆ ಎಂಬುದು ಇದು ಸೈಬರ್ ಸ್ಪೇಸ್ಗೆ ಕೆಲವು ಮಾಹಿತಿಯನ್ನು ಕಳುಹಿಸಲಿದೆ ಮತ್ತು ನಂತರ ಇಲ್ಲಿ ಕೆಲವು ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಗುವುದು ಈ ನಿರ್ಧಾರದ ಆಧಾರದ ಮೇಲೆ ಕೆಲವು ಕ್ರಿಯೆಯನ್ನು ಮಾಡಲಾಗುವುದು ಮತ್ತು ಈ ಕ್ರಿಯೆಯ ಆಧಾರದ ಮೇಲೆ ಕೆಲವು ಸಾಧನದ ಭೌತಿಕ ಸ್ಥಿತಿ ಸಾಧನದ ಭೌತಿಕ ಸ್ಥಿತಿಯನ್ನು ಬದಲಾಯಿಸಲಾಗುವುದು ಸಾಧನದಿಂದ ಸಾಧನಕ್ಕೆ ಮುಖ್ಯವಾಗಿ ಆದರೆ ಇದು ಮಾನವರಿಗೆ ಸಾಧನವಾಗಿರಬಹುದು ಅಥವಾ ಅದು ಮಾನವನಿಂದ ಮಾನವನ ನಡುವೆ ಸಂವಹನ ಆಗಬಹುದು ಆದ್ದರಿಂದ ಎಲ್ಲಾ ರೀತಿಯ ಸಂವಹನಗಳು ಸಂಭವಿಸಲಿವೆ ಆದರೆ ಇದು ಮೂಲತಃ ಒಂದು ತರಹದ ಲೂಪ್ ಆಗಿದೆ ನಾವು ಮಾತನಾಡುತ್ತಿರುವ ಈ ರೀತಿಯ ಲೂಪ್ ಜಾರಿಗೆ ಬರಲಿದೆ ಆದ್ದರಿಂದ ನಾವು ಮೂಲಭೂತವಾಗಿ ಕೆಲವು ರೀತಿಯ ಲೂಪ್ ಸಂವೇದಕದ ನಡುವೆ ಕೆಲವು ರೀತಿಯ ಲೂಪ್ ಹೊಂದಿರುವುದು ಆಗಿದೆ ನೀವು ಸಂವೇದನೆಯನ್ನು ಹೊಂದಿದ್ದೀರಿ ಅದನ್ನು ಸಂವೇದಕ ಎಂದು ಕರೆಯಲು ಬದಲಿಗೆ ಸಂವೇದನೆ ಎಂದು ಕರೆಯಲು ನನಗೆ ಅವಕಾಶ ಮಾಡಿಕೊಡಿ ಆದ್ದರಿಂದ ನೀವು ಸಂವೇದನೆ ನಂತರ ಗಣನೆ ಮತ್ತು ನಂತರ ನಿಯಂತ್ರಿಸುವ ನಡುವೆ ಲೂಪ್ ಹೊಂದಿದ್ದೀರಿ ಆದ್ದರಿಂದ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳಲ್ಲಿ ಈ ರೀತಿಯ ಲೂಪ್ ಅಸ್ತಿತ್ವದಲ್ಲಿದೆ ಆದ್ದರಿಂದ ಪೂರ್ವಕ್ಕೆ ಹೋಗುವಾಗ ಈ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳ ಬಗ್ಗೆ ವಿಶೇಷತೆ ಮತ್ತು ಅವು ಸಾಮಾನ್ಯವಾಗಿ ಹುದುಗಿರುವ ವ್ಯವಸ್ಥೆಗಳಿಂದ ಹೇಗೆ ಭಿನ್ನವಾಗಿವೆ ಎಂಬುದನ್ನು ನಾವು ಅರ್ಥಮಾಡಿಕೊಳ್ಳಬೇಕು ಆದ್ದರಿಂದ ನಾವು ಎಂಬೆಡೆಡ್ ಸಿಸ್ಟಮ್ಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಕೆಲವು ಮಾಹಿತಿಯನ್ನು ಪ್ರಕ್ರಿಯೆಗೊಳಿಸುವ ಸಾಧನಗಳ ಬಗ್ಗೆ ಮಾತ್ರ ನಾವು ಮಾತನಾಡುತ್ತಿದ್ದೇವೆ ಮತ್ತು ಈ ಮಾಹಿತಿಯನ್ನು ಮೂಲತಃ ಈ ಸಾಧನಗಳಲ್ಲಿ ಹುದುಗಿಸಲಾಗಿದೆ ಅವುಗಳನ್ನು ಈ ಸಾಧನಗಳಲ್ಲಿ ಸಂಗ್ರಹಿಸಲಾಗುತ್ತದೆ ಮತ್ತೊಂದೆಡೆ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳು ಇವು ಸಂಪೂರ್ಣ ವ್ಯವಸ್ಥೆಗಳು ಅಲ್ಲಿ ಭೌತಿಕ ಘಟಕಗಳು ಮತ್ತು ಸಾಫ್ಟ್ವೇರ್ ಅಥವಾ ಸೈಬರ್ ಪ್ರಪಂಚದ ನಡುವೆ ಪರಸ್ಪರ ಕ್ರಿಯೆ ಇರುತ್ತದೆ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳು ಮತ್ತು ಎಂಬೆಡೆಡ್ ವ್ಯವಸ್ಥೆಗಳ ನಡುವಿನ ಮುಂದಿನ ವ್ಯತ್ಯಾಸವು ಎಂಬೆಡೆಡ್ ವ್ಯವಸ್ಥೆಯಲ್ಲಿದೆ ಸಾಮಾನ್ಯವಾಗಿ ನೀವು ಒಂದೇ ಸಾಧನದ ಬಗ್ಗೆ ಮಾತನಾಡುತ್ತಿದ್ದೀರಿ ಮತ್ತು ಈ ಸಲಹೆ ಎಂಬೆಡೆಡ್ ಸಿಸ್ಟಮ್ ಮೂಲತಃ ಈ ನಿರ್ದಿಷ್ಟ ಏಕ ಸಾಧನಕ್ಕೆ ಸೀಮಿತವಾಗಿದೆ ಮತ್ತೊಂದೆಡೆ ಸೈಬರ್ ಫಿಸಿಕಲ್ ವ್ಯವಸ್ಥೆಯಲ್ಲಿ ನಾವು ಅಂತಹ ರೀತಿಯ ಎಂಬೆಡೆಡ್ ವ್ಯವಸ್ಥೆಗಳ ನೆಟ್ವರ್ಕ್ ಸೆಟ್ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ವಿಭಿನ್ನ ಎಂಬೆಡೆಡ್ ವ್ಯವಸ್ಥೆಗಳ ನೆಟ್ವರ್ಕಿಂಗ್ ಸಾಮಾನ್ಯವಾಗಿ ಸೈಬರ್ ಫಿಸಿಕಲ್ ವ್ಯವಸ್ಥೆಯಲ್ಲಿ ಅಸ್ತಿತ್ವದಲ್ಲಿರುತ್ತದೆ ಎಂಬೆಡೆಡ್ ವ್ಯವಸ್ಥೆಗಳು ಸೀಮಿತ ಸಂಖ್ಯೆಯ ಕಾರ್ಯಗಳನ್ನು ನಿರ್ವಹಿಸಲು ಸೀಮಿತ ಸಂಪನ್ಮೂಲಗಳನ್ನು ಹೊಂದಿವೆ ಮತ್ತೊಂದೆಡೆ ಸೈಬರ್ ಫಿಸಿಕಲ್ ವ್ಯವಸ್ಥೆಯು ಸಂಪನ್ಮೂಲ ನಿರ್ಬಂಧಿತವಾಗಿಲ್ಲದಿರಬಹುದು ಮತ್ತು ಅಲ್ಲಿ ನೀವು ಒಂದೇ ಸಮಯದಲ್ಲಿ ಹೆಚ್ಚಿನ ಸಂಖ್ಯೆಯ ವಿವಿಧ ಕಾರ್ಯಗಳನ್ನು ಮಾಡಬಹುದು ಎಂಬೆಡೆಡ್ ವ್ಯವಸ್ಥೆಯಲ್ಲಿ ಮುಖ್ಯ ಸಮಸ್ಯೆಗಳು ನೈಜ ಸಮಯದ ಪ್ರತಿಕ್ರಿಯೆ ಮತ್ತು ವಿಶ್ವಾಸಾರ್ಹತೆ ಮತ್ತೊಂದೆಡೆ ಸೈಬರ್ ಫಿಸಿಕಲ್ ವ್ಯವಸ್ಥೆಯಲ್ಲಿ ಇವುಗಳ ಜೊತೆಗೆ ಮುಖ್ಯ ಸಮಸ್ಯೆಗಳು ಸಮಯ ಮತ್ತು ಏಕಕಾಲೀನತೆ ಆದ್ದರಿಂದ ಇವು ಸೈಬರ್ ಫಿಸಿಕಲ್ ವ್ಯವಸ್ಥೆಗಳು ಮತ್ತು ಎಂಬೆಡೆಡ್ ವ್ಯವಸ್ಥೆಗಳ ನಡುವಿನ ಪ್ರಾಥಮಿಕ ವ್ಯತ್ಯಾಸಗಳು ಆಗಿವೆ ಆದ್ದರಿಂದ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳ ಕೆಲವು ವೈಶಿಷ್ಟ್ಯಗಳು ಇಲ್ಲಿವೆ ಪ್ರತಿಕ್ರಿಯಾತ್ಮಕ ಗಣನೆ ಬಹಳ ಮುಖ್ಯ ಮತ್ತು ಈ ಪ್ರತಿಕ್ರಿಯೆ ಲೂಪ್ ನಿಯಂತ್ರಣ ಲೂಪ್ ಮತ್ತು ಮುಂತಾದವುಗಳ ಬಗ್ಗೆ ನಾನು ನಿಮಗೆ ವಿವರಿಸಿದ್ದೇನೆ ಆದ್ದರಿಂದ ಮೂಲತಃ ಪ್ರಕ್ರಿಯೆಯಲ್ಲಿ ಗಮನಿಸಿದ ಇನ್ಪುಟ್ ಮತ್ತು ಔಟ್ಪುಟ್ಗಳ ಅನುಕ್ರಮವಿದೆ ಮತ್ತು ಅದನ್ನು ಈ ವ್ಯವಸ್ಥೆಗಳು ಸೂಕ್ತವಾಗಿ ನಿರ್ವಹಿಸಬೇಕಾಗುತ್ತದೆ ಏಕಕಾಲೀನತೆ ಬಹಳ ಮುಖ್ಯ ಏಕಕಾಲೀನತೆ ಹೆಸರೇ ಹೇಳಿದಂತೆ ಒಂದೇ ಸಮಯದಲ್ಲಿ ಅನೇಕ ಪ್ರಕ್ರಿಯೆಗಳ ಕಾರ್ಯಗತಗೊಳಿಸುವಿಕೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಈ ಪ್ರಕ್ರಿಯೆಗಳು ಏಕಕಾಲೀನ ಪ್ರಕ್ರಿಯೆಗಳು ಕೆಲವು ನಿರೀಕ್ಷಿತ ಫಲಿತಾಂಶವನ್ನು ಸಾಧಿಸಲು ಮಾಹಿತಿಯನ್ನು ವಿನಿಮಯ ಮಾಡಿಕೊಳ್ಳುತ್ತವೆ ಕಾರ್ಯಾಚರಣೆಗಳು ಕಾರ್ಯಾಚರಣೆಯ ದೃಷ್ಟಿಯಿಂದ ಕಾರ್ಯಾಚರಣೆಯ ವಿಧಾನದಿಂದ ಸಮಕಾಲಿಕ ಆಗಿರಬಹುದು ಅಥವಾ ಅವುಗಳ ಅಸಮಕಾಲಿಕವಾಗಿರಬಹುದು ಸೈಬರ್ ಫಿಸಿಕಲ್ ವ್ಯವಸ್ಥೆಗಳ ಇತರ ಕೆಲವು ಲಕ್ಷಣಗಳು ಆಗಿವೆ ನಾನು ಈಗಾಗಲೇ ಮಾತನಾಡಿದ ಪ್ರತಿಕ್ರಿಯೆ ನಿಯಂತ್ರಣ ಲೂಪ್ ಇದೆ ಮತ್ತು ಈ ಮೂಲತಃ ಈ ವ್ಯವಸ್ಥೆಗಳು ಅವುಗಳಲ್ಲಿ ಕೆಲವು ರೀತಿಯ ನಿಯಂತ್ರಣ ವ್ಯವಸ್ಥೆಯನ್ನು ಹೊಂದಿರುತ್ತವೆ ಅವುಗಳಲ್ಲಿ ಕೆಲವು ರೀತಿಯ ಪ್ರತಿಕ್ರಿಯೆ ಅಂಶವು ಕೆಲವು ಪ್ರತಿಕ್ರಿಯೆ ಲೂಪ್ ನೊಂದಿಗೆ ಇರುತ್ತದೆ ಆದ್ದರಿಂದ ಮೂಲತಃ ಸಂವೇದಕಗಳು ಪರಿಸರವನ್ನು ಗ್ರಹಿಸುತ್ತವೆ ಮತ್ತು ಈ ಅಕ್ಚುಯೇಟರ್ ಗಳು ಮೂಲತಃ ಅದರ ಮೇಲೆ ಪ್ರಭಾವ ಬೀರುತ್ತವೆ ಮತ್ತು ಹೈಬ್ರಿಡ್ ನಿಯಂತ್ರಣ ವ್ಯವಸ್ಥೆ ಇದೆ ಇವು ಮೂಲತಃ ಸಂಕೀರ್ಣ ಕಾರ್ಯಗಳಿಗಾಗಿ ಹೈಬ್ರಿಡ್ ನಿಯಂತ್ರಣ ವ್ಯವಸ್ಥೆಗಳಾಗಿವೆ ಒಂದು ಸಂಕೀರ್ಣ ಕಾರ್ಯವಿದ್ದರೆ ಸರಳ ನಿಯಂತ್ರಣ ವ್ಯವಸ್ಥೆಗಳು ಕಾರ್ಯನಿರ್ವಹಿಸುವುದಿಲ್ಲ ಅದು ವಿಭಿನ್ನ ನಿಯಂತ್ರಣ ವ್ಯವಸ್ಥೆಗಳ ಜಾಲವಾಗಿರುತ್ತದೆ ಅದು ಹೈಬ್ರಿಡ್ ನಿಯಂತ್ರಣ ವ್ಯವಸ್ಥೆಯಾಗಿರುತ್ತದೆ ಇದು ಮೂಲತಃ ಕಾರ್ಯವನ್ನು ಸಾಧಿಸಲು ಸಹಾಯ ಮಾಡುತ್ತದೆ ನೈಜ ಸಮಯದ ಲೆಕ್ಕಾಚಾರವು ಸಾಕಷ್ಟು ಚೆನ್ನಾಗಿ ಅರ್ಥೈಸಲ್ಪಟ್ಟಿದೆ ಮತ್ತು ಸುರಕ್ಷತಾ ನಿರ್ಣಾಯಕ ಅಪ್ಲಿಕೇಶನ್ಗಳನ್ನು ಬೆಂಬಲಿಸುವುದು ಸೈಬರ್ ಫಿಸಿಕಲ್ ವ್ಯವಸ್ಥೆಗಳಲ್ಲಿ ಬಹಳ ಆಕರ್ಷಕವಾಗಿದೆ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳ ವಿಭಿನ್ನ ಅನ್ವಯಿಕೆಗಳಿವೆ ಹೆಲ್ತ್ಕೇರ್ ಎನ್ನುವುದು ಸೈಬರ್ ಫಿಸಿಕಲ್ ವ್ಯವಸ್ಥೆಗಳನ್ನು ವ್ಯಾಪಕವಾಗಿ ಬಳಸಲಾಗುವ ಒಂದು ಪ್ರಮುಖ ಡೊಮೇನ್ ಆಗಿದೆ ಆದ್ದರಿಂದ ಇವು ಮೂಲತಃ ಆರೋಗ್ಯ ರಕ್ಷಣೆಯಲ್ಲಿ ವೈದ್ಯಕೀಯ ಸಾಧನಗಳು ಮತ್ತು ವ್ಯವಸ್ಥೆಗಳನ್ನು ಹೊಂದಿರುವುದು ಇವು ವಿಷಯಗಳನ್ನು ಉನ್ನತ ಮಟ್ಟದ ನಿಖರತೆಯಿಂದ ಅಳೆಯುತ್ತದೆ ಉದಾಹರಣೆಗೆ ರೋಗಿಯ ಕೆಲವು ಶಾರೀರಿಕ ನಿಯತಾಂಕವನ್ನು ವಿಭಿನ್ನ ವೈದ್ಯಕೀಯ ಸಾಧನಗಳಿಂದ ಮತ್ತು ವ್ಯವಸ್ಥೆಗಳಿಂದ ಬಹಳ ನಿಖರವಾಗಿ ಅಳೆಯಬೇಕಾಗುತ್ತದೆ ಆದ್ದರಿಂದ ನಿಸ್ಸಂಶಯವಾಗಿ ನೀವು ಸ್ವಲ್ಪ ಆಳವಾಗಿ ಯೋಚಿಸಿದರೆ ನೀವು ಅರ್ಥಮಾಡಿಕೊಳ್ಳಬಹುದಾದಂತೆ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳು ಆರೋಗ್ಯ ರಕ್ಷಣೆಗೆ ಬಹಳ ಆಕರ್ಷಕವಾಗಿರುತ್ತವೆ ಎಂಬುದನ್ನು ನೀವು ಅರಿತುಕೊಳ್ಳಬಹುದು ಉದಾಹರಣೆಗೆ ರೊಬೊಟಿಕ್ ಶಸ್ತ್ರಚಿಕಿತ್ಸೆ ಅಥವಾ ಇಮೇಜ್ ಗೈಡೆಡ್ ಶಸ್ತ್ರಚಿಕಿತ್ಸೆಯ ಬಳಕೆಯ ಬಗ್ಗೆ ನೀವು ಕೇಳಿರಬೇಕು ಇವು ಸೈಬರ್ ಫಿಸಿಕಲ್ ವ್ಯವಸ್ಥೆಗಳ ಉದಾಹರಣೆಗಳಾಗಿವೆ ಮತ್ತು ಅವುಗಳನ್ನು ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆ ಅಥವಾ ಆರೋಗ್ಯ ರಕ್ಷಣೆಯಲ್ಲಿ ಬಳಸಲಾಗುತ್ತದೆ ನಾವು ದ್ರವದ ಹರಿವಿನ ಬಗ್ಗೆ ಮಾತನಾಡುತ್ತಿದ್ದರೆ ಆದ್ದರಿಂದ ದ್ರವದ ಹರಿವಿನ ನಿಯಂತ್ರಣ ರೋಗಿಗೆ ರಕ್ತದ ಹರಿವಿನ ನಿಯಂತ್ರಣ ವೈದ್ಯಕೀಯ ಉದ್ದೇಶಗಳಿಗಾಗಿ ಅಗತ್ಯವಿದ್ದಾಗ ಯಾರಿಗಾದರೂ ಮೂಳೆ ಮಜ್ಜೆಯ ಕಸಿ ಮಾಡಬಹುದು ಅಥವಾ ಕೆಲವು ರೀತಿಯ ರಕ್ತ ವರ್ಗಾವಣೆ ನಡೆಯುತ್ತಿದೆ ಆದ್ದರಿಂದ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳು ಕಾರ್ಯಗಳನ್ನು ನಿಖರವಾಗಿ ನಿರ್ವಹಿಸಲು ಬಳಸಿಕೊಳ್ಳಬಹುದು ಮಾನವನ ದೇಹವಾಗಿದ್ದರೆ ಈ ವ್ಯವಸ್ಥೆಯು ನಿಖರತೆಯನ್ನು ತಾನಾಗಿಯೇ ಹೆಚ್ಚಿನ ಪ್ರಮಾಣದಲ್ಲಿ ನೋಡಿಕೊಳ್ಳುತ್ತದೆ ಮನುಷ್ಯನು ಪ್ರದರ್ಶನ ನೀಡುತ್ತಿದ್ದರೆ ಅವನು ಅದನ್ನು ಹೆಚ್ಚು ನಿಖರವಾಗಿ ಮಾಡಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳು ಅದನ್ನು ಹೆಚ್ಚು ನಿಖರವಾಗಿ ಮಾಡಲು ಸಾಧ್ಯವಾಗುವುದು ಆದ್ದರಿಂದ ರೊಬೊಟಿಕ್ ಶಸ್ತ್ರಚಿಕಿತ್ಸೆ ರೋಬಾಟ್ ಶಸ್ತ್ರಚಿಕಿತ್ಸೆ ಅಥವಾ ಇಮೇಜ್ ಗೈಡೆಡ್ ಶಸ್ತ್ರಚಿಕಿತ್ಸೆಯನ್ನು ಬಳಸಿಕೊಂಡು ಪಡೆಯಬಹುದಾದ ಶಸ್ತ್ರಚಿಕಿತ್ಸೆಯಲ್ಲಿನ ನಿಖರತೆ ನಿಖರತೆಯಿಂದಾಗಿ ರೋಬಾಟ್ ಶಸ್ತ್ರಚಿಕಿತ್ಸೆ ಬಹಳ ಜನಪ್ರಿಯವಾಗಿದೆ ಎಂದು ನೀವು ಈಗಾಗಲೇ ಕೇಳಿರಬಹುದು ಆದ್ದರಿಂದ ವೈದ್ಯರು ಈ ಶಸ್ತ್ರಚಿಕಿತ್ಸೆಯನ್ನು ಅತ್ಯಂತ ನಿಖರವಾಗಿ ಮಾಡಬಹುದು ಆದ್ದರಿಂದ ಆರೋಗ್ಯ ರಕ್ಷಣೆಯಲ್ಲಿ ಈ ರೀತಿಯ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳು ಉಪಯುಕ್ತವಾಗುತ್ತವೆ ಆದ್ದರಿಂದ ಈಗ ನಾವು ಎಕ್ಸೋಸ್ಕೆಲಿಟನ್ಗಳು ಆರ್ಥೋಟಿಕ್ಸ್ ನಂತಹ ಇತರ ರೀತಿಯ ಎಂಜಿನಿಯರಿಂಗ್ ವ್ಯವಸ್ಥೆಗಳ ಬಗ್ಗೆ ಮಾತನಾಡೋಣ ಮನರಂಜನಾ ರೊಬೊಟಿಕ್ಸ್ ಚಿಕಿತ್ಸಕ ರೊಬೊಟಿಕ್ಸ್ ಮೆದುಳಿನ ಯಂತ್ರ ಸಂಪರ್ಕಸಾಧನಗಳು ಪ್ರಾಸ್ತೆಟಿಕ್ಸ್ ಮತ್ತು ಮುಂತಾದವು ಆದ್ದರಿಂದ ಆರೋಗ್ಯ ರಕ್ಷಣೆಯಲ್ಲಿ ಅವುಗಳ ಬಳಕೆ ಅಂದರೆ ಅರಿವಿನ ಮತ್ತು ನರವಿಜ್ಞಾನವನ್ನು ಆಧಾರಿಸಿದಂತೆ ಇವುಗಳು ಸೈಬರ್ ಫಿಸಿಕಲ್ ವ್ಯವಸ್ಥೆಗಳ ವಿಭಿನ್ನ ರೀತಿಯ ಉದಾಹರಣೆಗಳಾಗಿವೆ ಆದ್ದರಿಂದ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳ ಮುಂದಿನ ಅಪ್ಲಿಕೇಶನ್ ಡೊಮೇನ್ ಮತ್ತು ಅವುಗಳ ಬಳಕೆಯು ಸಾಮಾನ್ಯ ವಿಮಾನ ನಿಲ್ದಾಣಗಳಲ್ಲಿನ ಕಾರುಗಳ ಸಾರಿಗೆ ವಾಹನಗಳಾಗಿವೆ ಅವುಗಳೆಲ್ಲವೂ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳನ್ನು ಬಳಸುತ್ತವೆ ಆದ್ದರಿಂದ ಟ್ರಾಫಿಕ್ ಮೂಲಸೌಕರ್ಯಗಳ ನೈಜ ಸಮಯದ ಮೇಲ್ವಿಚಾರಣೆಗಾಗಿ ಟ್ರಾಫಿಕ್ ಸಿಗ್ನಲ್ಗಳು ಕ್ಯಾಮೆರಾಗಳು ಇತ್ಯಾದಿ ಮತ್ತು ಸಂಚಾರ ನಿಯಂತ್ರಣ ವಾಹನ ಮೂಲಸೌಕರ್ಯ ಸಂಘಟಿತ ಸಾರಿಗೆ ಸಾರಿಗೆ ಸಿಗ್ನಲ್ ಆದ್ಯತೆಗಾಗಿ ಸಿಪಿಎಸ್ ಕ್ಯೂ ಎಚ್ಚರಿಕೆ ಆಂಬುಲೆನ್ಸ್ ಉದಾಹರಣೆ ಇತ್ಯಾದಿಗಳ ಮೂಲಸೌಕರ್ಯ ಆಧಾರಿತ ಸಾರಿಗೆ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳು ಇರಬಹುದು ಆದ್ದರಿಂದ ಇವುಗಳು ಬಹಳ ಮುಖ್ಯವಾದ ಆದ್ಯತೆ ಆಧಾರಿತ ಆದ್ಯತೆ ಆಧಾರಿತ ಕ್ಯೂಯಿಂಗ್ ಆದ್ಯತೆಯ ಆಧಾರಿತ ವ್ಯವಸ್ಥೆ ಏಕೀಕರಣ ಮತ್ತು ಹೀಗೆ ಆಗಿವೆ ಆದ್ದರಿಂದ ಸಾರಿಗೆಯಲ್ಲಿ ಈ ಎಲ್ಲ ವಿಷಯಗಳನ್ನು ಸೈಬರ್ ಫಿಸಿಕಲ್ ವ್ಯವಸ್ಥೆಗಳ ಸಹಾಯದಿಂದ ಪರಿಹರಿಸಬಹುದು ವಾಹನ ಆಧಾರಿತ ಸಾರಿಗೆ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳು ಅಲ್ಲಿ ಸುರಕ್ಷತೆಗಾಗಿ ಸಾಮೀಪ್ಯ ಪತ್ತೆ ನೀವು ಹತ್ತಿದ ವಾಹನವು ಅಲ್ಲಿ ವಾಹನಕ್ಕೆ ತುಂಬಾ ಹತ್ತಿರದಲ್ಲಿದ್ದರೆ ಮುಂದೆ ಮತ್ತೊಂದು ವಾಹನವಿದ್ದರೆ ಅಥವಾ ಹಿಂಭಾಗದಿಂದ ಮತ್ತೊಂದು ವಾಹನ ಬರುತ್ತಿದ್ದರೆ ಅದು ನಿರ್ದಿಷ್ಟ ವಾಹನಕ್ಕೆ ಹತ್ತಿರದಲ್ಲಿದೆ ಎಂದು ವಾಹನವು ನಿಮಗೆ ಎಚ್ಚರಿಕೆ ನೀಡುತ್ತದೆ ಆದ್ದರಿಂದ ಈ ಎಲ್ಲ ಸಂಗತಿಗಳು ಸೈಬರ್ ಫಿಸಿಕಲ್ ವ್ಯವಸ್ಥೆಗಳು ವಾಹನಗಳ ಮೇಲೆ ರಸ್ತೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವುದಕ್ಕೆ ಉದಾಹರಣೆಗಳಾಗಿವೆ ಹೀಗೆಯೇ ಇತರ ಅಪ್ಲಿಕೇಶನ್ ಡೊಮೇನ್ ಎಂದರೆ ಶಕ್ತಿ ವಲಯದಲ್ಲಿ ಸ್ಮಾರ್ಟ್ ಗ್ರಿಡ್ ನಲ್ಲಿರುತ್ತದೆ ಸ್ಮಾರ್ಟ್ ಮೀಟರ್ ಗಳು ಸೈಬರ್ ಫಿಸಿಕಲ್ ಫಿಸಿಕಲ್ ವ್ಯವಸ್ಥೆಗಳ ಉದಾಹರಣೆಗಳಾಗಿವೆ ವಿತರಣಾ ಪೀಳಿಗೆಯೊಂದಿಗೆ ಬೇಡಿಕೆಯ ಅಡ್ಡ ನಿರ್ವಹಣೆ ಬುದ್ಧಿವಂತ ಸಬ್ಸ್ಟೇಷನ್ ಗಳೊಂದಿಗೆ ಸ್ವಯಂಚಾಲಿತ ವಿತರಣೆ ಸ್ಮಾರ್ಟ್ ಗ್ರಿಡ್ನ ವಿಶಾಲ ಪ್ರದೇಶ ನಿಯಂತ್ರಣ ಆದ್ದರಿಂದ ಈ ಎಲ್ಲ ಕಾರ್ಯಗಳನ್ನು ಸ್ಮಾರ್ಟ್ ಮೀಟರ್ ಸಹಾಯದಿಂದ ನಿರ್ವಹಿಸಬಹುದು ಮತ್ತು ಸ್ಮಾರ್ಟ್ ಮೀಟರ್ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳಿಗೆ ಮತ್ತು ಇಂಧನ ಕ್ಷೇತ್ರದಲ್ಲಿ ಅವುಗಳ ಬಳಕೆಗಳಿಗೆ ಉತ್ತಮ ಉದಾಹರಣೆಗಳಾಗಿವೆ ಸ್ಮಾರ್ಟ್ ಗ್ರಿಡ್ ಸ್ಮಾರ್ಟ್ ಮೀಟರ್ ಗಳಲ್ಲಿನ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳು ಒಂದಾಗಿದೆ ಆದರೆ ನಂತರ ಪಿಎಂಯು ಗಳ ಫಾಸರ್ ಮಾಪನ ಘಟಕಗಳು ಡೇಟಾ ಸ್ವಾಧೀನ ಘಟಕ ಮತ್ತು ಹೀಗೆ ಇತರ ಉದಾಹರಣೆಗಳಿವೆ ಆದ್ದರಿಂದ ಇವೆಲ್ಲವೂ ಮೂಲತಃ ಸ್ಮಾರ್ಟ್ ಗ್ರಿಡ್ಗಾಗಿ ಶಕ್ತಿ ವಲಯದಲ್ಲಿನ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳ ಉದಾಹರಣೆಗಳಾಗಿವೆ ಉದ್ಯಮದಲ್ಲಿ ಸಾಮಾನ್ಯವಾಗಿ ಉತ್ಪಾದನಾ ಕೈಗಾರಿಕೆಗಳು ಸೈಬರ್ ಫಿಸಿಕಲ್ ವ್ಯವಸ್ಥೆಗಳನ್ನು ಬಳಸುತ್ತವೆ ಇವುಗಳಲ್ಲಿ ಕೆಲವು ಬಗ್ಗೆ ನಾವು ಮಾತನಾಡಿದ ಈ ಎಲ್ಲಾ ವಿಭಿನ್ನ ಯಂತ್ರಗಳು ರೋಬೋಟ್ ನೆರವಿನ ಯಂತ್ರಗಳಾಗಿರಬಹುದು ಇವುಗಳಲ್ಲಿ ಕೆಲವು ಸರಳ ಯಂತ್ರಗಳಾಗಿರಬಹುದು ಆದ್ದರಿಂದ ಯಂತ್ರಗಳು ನಾವು ಕಾರ್ಯಾಗಾರದಲ್ಲಿ ಲೇಥ್ ಯಂತ್ರ ಕಾರ್ಯಾಗಾರದಲ್ಲಿ ಮಿಲ್ಲಿಂಗ್ ಯಂತ್ರ ಕಾರ್ಯಾಗಾರದಲ್ಲಿ ವೆಲ್ಡಿಂಗ್ ಯಂತ್ರ ಎಂದು ಹೇಳೋಣ ಆದ್ದರಿಂದ ಉತ್ಪಾದನೆ ಸುಧಾರಿತ ಉತ್ಪಾದನೆ ವಿಭಿನ್ನ ಸಂವೇದಕಗಳು ಮತ್ತು ಅಕ್ಚುಯೇಟರ್ ಗಳು ಮತ್ತು ಬೇರೆ ಬೇರೆ ಸಂಸ್ಕರಣೆಗಳನ್ನು ಬಳಸಿಕೊಂಡು ಉತ್ಪಾದನೆಯ ದಕ್ಷತೆಯನ್ನು ಸುಧಾರಿಸಲು ಇವುಗಳೆಲ್ಲವೂ ವಿಭಿನ್ನ ಘಟಕಗಳನ್ನು ಹೊಂದಿರಬಹುದು ಇವುಗಳನ್ನು ಚುರುಕಾಗಿ ಮಾಡಬಹುದು ಮತ್ತು ಇವು ಉದ್ಯಮದಲ್ಲಿ ಉತ್ಪಾದನಾ ಉದ್ಯಮದಲ್ಲಿ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳ ಉದಾಹರಣೆಗಳಾಗಿವೆ ಆದ್ದರಿಂದ ಈ ಚುರುಕಾದ ಸೈಬರ್ ಫಿಸಿಕಲ್ ಉತ್ಪಾದನಾ ವ್ಯವಸ್ಥೆಗಳು ಸ್ಮಾರ್ಟ್ ನಿಯಂತ್ರಣ ಸೂಕ್ತ ಸಂಪನ್ಮೂಲ ಬಳಕೆ ಸ್ಮಾರ್ಟ್ ರೋಗನಿರ್ಣಯ ಮತ್ತು ನಿರ್ವಹಣೆ ಸುರಕ್ಷತೆ ಕೈಗಾರಿಕಾ ಪರಿಸರದ ಸುರಕ್ಷತೆ ಈ ಯಂತ್ರಗಳ ಸುರಕ್ಷತೆ ಈ ಯಂತ್ರಗಳ ಆರೋಗ್ಯದ ಬಗ್ಗೆ ಸ್ಮಾರ್ಟ್ ಮಾನಿಟರಿಂಗ್ ಮುಂತಾದ ವಿಭಿನ್ನ ಕಾರ್ಯಗಳನ್ನು ನಿರ್ವಹಿಸಬಹುದು ಆದ್ದರಿಂದ ಸೈಬರ್ ಭೌತಿಕವಾಗಿಸಿದ ಯಂತ್ರಗಳಿಗೆ ಜೋಡಿಸಲಾದ ಅಥವಾ ಬದಲಿಗೆ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳನ್ನು ಬಳಸಿ ಈ ಎಲ್ಲ ಕೆಲಸಗಳನ್ನು ಮಾಡಬಹುದು ಆದ್ದರಿಂದ ಉತ್ಪಾದನಾ ಉದ್ಯಮದಲ್ಲಿ ಬಳಸಲು ಸೈಬರ್ ಫಿಸಿಕಲ್ ವ್ಯವಸ್ಥೆಗಳ ಉದಾಹರಣೆಗಳಾಗಿವೆ ಮೂಲತಃ ನಾವು ಇಂಡಸ್ಟ್ರಿ 4 0 ಬಗ್ಗೆ ಮಾತನಾಡುತ್ತಿದ್ದೆವು ಮತ್ತು ಆರಂಭದಲ್ಲಿ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳು ಉತ್ಪಾದನಾ ಉದ್ಯಮದಲ್ಲಿ ಮತ್ತು ಇತರ ಕೈಗಾರಿಕೆಗಳಲ್ಲಿ ಬಳಕೆಗೆ ಬಹಳ ಆಕರ್ಷಕವಾಗಿವೆ ಎಂದು ನಾನು ಉಲ್ಲೇಖಿಸಿದ್ದೇನೆ ಮುಂದೆ ಸಾಗಲು ಕೈಗಾರಿಕೆ 4 0 ಗುರಿಗಳನ್ನು ಸಾಧಿಸಲು ಸಾಮಾನ್ಯವಾಗಿ ಇಂಡಸ್ಟ್ರಿ 4 0 ರ ಪ್ರಕಾರ 5 ಸಿ ವಾಸ್ತುಶಿಲ್ಪದ ಗುರಿಗಳಿವೆ ಇದನ್ನು ಸೈಬರ್ ಫಿಸಿಕಲ್ ವ್ಯವಸ್ಥೆಯ ಸಹಾಯದಿಂದ ಸಾಧಿಸಬಹುದು ಸಂಪರ್ಕ ಪರಿವರ್ತನೆ ಸೈಬರ್ ಅರಿವು ಮತ್ತು ಸಂರಚನೆ ಇವು 5 ಸಿ ವಾಸ್ತುಶಿಲ್ಪದ ಅಂಶಗಳಾಗಿವೆ ಸಂಪರ್ಕ ಅಂದರೆ ನಾವು ಸ್ಮಾರ್ಟ್ ಸಂಪರ್ಕಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಉದ್ಯಮದಲ್ಲಿ ಈ ವಿಭಿನ್ನ ಐಒಟಿ ಸಾಧನಗಳು ಐಐಒಟಿ ಸಾಧನಗಳಿಂದ ನಿಖರವಾದ ಡೇಟಾವನ್ನು ಪಡೆಯಲಾಗಿದೆಯೆ ಎಂದು ಖಚಿತಪಡಿಸಿಕೊಳ್ಳಲು ಏನು ಮಾಡಬೇಕು ಆದ್ದರಿಂದ ಇವುಗಳನ್ನು ಈ ಸಾಧನಗಳಿಂದ ಪಡೆಯಲಾಗುತ್ತದೆ ಆದ್ದರಿಂದ ಇಲ್ಲಿ ಎರಡು ಅಂಶಗಳುನ್ನು ಪರಿಗಣಿಸಬೇಕು ತಡೆರಹಿತ ಮತ್ತು ಟೆಥರ್ ಮುಕ್ತ ಡೇಟಾವನ್ನು ಪಡೆಯುವುದು ಮತ್ತು ಸರಿಯಾದ ವಿಶೇಷಣಗಳೊಂದಿಗೆ ಸಂವೇದಕಗಳ ಆಯ್ಕೆ ಪರಿವರ್ತನೆ ಎಂಬ ಪದದಿಂದ ನಾವು ಮಾತನಾಡುತ್ತಿದ್ದೇವೆ ಯಂತ್ರ ಡೇಟಾವನ್ನು ಕೆಲವು ಮಾಹಿತಿಗೆ ಪರಿವರ್ತಿಸಿದಂತೆ ಅದನ್ನು ಅರ್ಥಪೂರ್ಣ ಮತ್ತು ಉಪಯುಕ್ತವಾಗಿಸಬಹುದು ಆದ್ದರಿಂದ ವಿಭಿನ್ನ ಘಟಕಗಳ ಮುನ್ನರಿವು ಮತ್ತು ಆರೋಗ್ಯ ಮೇಲ್ವಿಚಾರಣೆಗಾಗಿ ಯಂತ್ರಗಳ ವಿವಿಧ ಭಾಗಗಳು ಮತ್ತು ಬಹು ಆಯಾಮದ ಡೇಟಾ ಸಂಗ್ರಹಣೆ ಮತ್ತು ಡೇಟಾ ಪರಸ್ಪರ ಸಂಬಂಧದ ವಿಶ್ಲೇಷಣೆಗಾಗಿ ಡೇಟಾ ವಿಶ್ಲೇಷಣಾ ಸಾಧನಗಳನ್ನು ಮತ್ತು ವಿಧಾನಗಳನ್ನು ಅಭಿವೃದ್ಧಿಪಡಿಸಬಹುದು ಆದ್ದರಿಂದ ಮೂಲತಃ ಏನಾಗುವುದು ಈ ಯಂತ್ರಗಳನ್ನು ಚುರುಕಾಗಿ ಮಾಡಲಾಗುವುದು ಅವುಗಳನ್ನು ಸ್ವಯಂ ಅರಿವು ಮೂಡಿಸಲಾಗುತ್ತದೆ ನಂತರ ಸೈಬರ್ ಘಟಕ ಬರುತ್ತದೆ ಮತ್ತು ಇದು ಸಾಕಷ್ಟು ಸ್ಪಷ್ಟವಾಗಿದೆ ನಾವು ಕೆಲವು ರೀತಿಯ ಹಬ್ನಲ್ಲಿ ಸ್ವೀಕರಿಸಿದ ಮಾಹಿತಿಯ ವಿಶ್ಲೇಷಣೆಯ ಬಗ್ಗೆ ಮಾತನಾಡುತ್ತಿದ್ದೇವೆ ಅದು ವಿಭಿನ್ನ ಉನ್ನತ ಮಟ್ಟದ ಕಾರ್ಯಸ್ಥಳಗಳು ಸರ್ವರ್ ಗಳು ಕ್ಲೌಡ್ ಅಥವಾ ಯಾವುದನ್ನಾದರೂ ಒಳಗೊಂಡಿರುತ್ತದೆ ಆದ್ದರಿಂದ ಅದು ನಾವು ಮಾತನಾಡುತ್ತಿರುವ ಸರ್ವರ್ ಘಟಕವಾಗಿದೆ ಆದ್ದರಿಂದ ಪಡೆದ ಈ ಡೇಟಾವನ್ನು ವಿಶ್ಲೇಷಿಸಲು ಡೇಟಾವನ್ನು ಗಣಿಗಾರಿಕೆ ಮಾಡಲು ಡೇಟಾವನ್ನು ಸಂಗ್ರಹಿಸಲು ಮತ್ತು ನಂತರ ಡೇಟಾವನ್ನು ಆಧರಿಸಿ ಕೆಲವು ಅಲ್ಗೊರಿದಮ್ ಅದರ ಮೇಲೆ ಚಲಾಯಿಸಿ ಅಥವಾ ಡೇಟಾವನ್ನು ಬಳಸಲು ಉಪಯೋಗಿಸಬಹುದು ನಂತರ ಏನಾಗಲಿದೆ ಎಂಬುದರ ಬಗ್ಗೆ ಇತರರಿಗೆ ಅರಿವು ಮೂಡಿಸುವುದು ಅಥವಾ ಅದೇ ಸಮಯದಲ್ಲಿ ಕೆಲವು ಉಪಯುಕ್ತ ಮಾಹಿತಿಯನ್ನು ಪಡೆದುಕೊಳ್ಳುವುದು ಆದ್ದರಿಂದ ಇದನ್ನು ಮೂಲತಃ ಅದರ ಸೈಬರ್ ಘಟಕದಿಂದ ಮಾಡಲಾಗುತ್ತದೆ ಆದ್ದರಿಂದ ಸಿಪಿಎಸ್ ನ ವಾಸ್ತುಶಿಲ್ಪದಲ್ಲಿ ಐಐಒಟಿ ಅಥವಾ ಇಂಡಸ್ಟ್ರಿ 4 0 ಗಾಗಿ 5 ಸಿ ಗಳಲ್ಲಿನ ಸಿ ಇದು ಆಗಿದೆ ಅರಿವು ಇನ್ನೊಂದು ಆದ್ದರಿಂದ ಇಲ್ಲಿ ಅರಿವಿನ ಮೂಲಕ ಮೂಲತಃ ವ್ಯವಸ್ಥೆಯ ಸಂಪೂರ್ಣ ಜ್ಞಾನವನ್ನು ಉತ್ಪಾದಿಸಲು ಬಳಕೆದಾರರಿಗೆ ಮಾಹಿತಿಯ ಸರಿಯಾದ ಪ್ರಸ್ತುತಿಯಾಗಿದೆ ಆದ್ದರಿಂದ ನಾವು ಸಹಕಾರಿ ರೋಗನಿರ್ಣಯ ಆದ್ಯತೆಗಾಗಿ ನಿರ್ಧಾರ ತೆಗೆದುಕೊಳ್ಳುವುದು ಪ್ರಕ್ರಿಯೆಗಳ ಆಪ್ಟಿಮೈಸೇಶನ್ ಮತ್ತು ಮುಂತಾದವುಗಳ ಬಗ್ಗೆ ಮಾತನಾಡುತ್ತಿದ್ದೇವೆ ಆದ್ದರಿಂದ ಇವೆಲ್ಲವೂ ಸಿಪಿಎಸ್ ವ್ಯವಸ್ಥೆಗಳಲ್ಲಿ ಚಿತ್ರಣಕ್ಕೆ ಬರುವ ಅರಿವಿನ ವಿಭಿನ್ನ ಅಂಶಗಳಾಗಿವೆ ಯಂತ್ರಗಳು ಸ್ವತಃ ತೆಗೆದುಕೊಳ್ಳಬೇಕಾದ ಕ್ರಮಗಳನ್ನು ನಿರ್ಧರಿಸಲು ನಾವು ಮೇಲ್ವಿಚಾರಣಾ ನಿಯಂತ್ರಣದ ಬಗ್ಗೆ ಮಾತನಾಡುತ್ತಿರುವ ಸಂರಚನೆಯು ಇನ್ನೊಂದು ಉದಾಹರಣೆಗಳಲ್ಲಿ ಸ್ಥಿತಿಸ್ಥಾಪಕತ್ವಕ್ಕಾಗಿ ಸ್ವಯಂ ಸಂರಚನೆ ವ್ಯತ್ಯಾಸಗಳಿಗೆ ಸ್ವಯಂ ಹೊಂದಾಣಿಕೆ ಮತ್ತು ವಿಭಿನ್ನ ಅಡಚಣೆಗಳಿಗೆ ಸ್ವಯಂ ಆಪ್ಟಿಮೈಸೇಶನ್ ಸೇರಿವೆ ಈ ಎಲ್ಲಾ ಸ್ವಯಂ ಗುಣಲಕ್ಷಣಗಳು ಯಂತ್ರಗಳಿಂದ ಕೆಲವು ಕಾರ್ಯಗಳನ್ನು ನಿರ್ವಹಿಸಲು ಮೇಲ್ವಿಚಾರಣಾ ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ ಈ ಯಂತ್ರಗಳು ಸ್ವಯಂ ಹೊಂದಾಣಿಕೆಯಾಗಲಿವೆ ಆದ್ದರಿಂದ ಸೈಬರ್ ಫಿಸಿಕಲ್ ವ್ಯವಸ್ಥೆಯ ಅಭಿವೃದ್ಧಿಯ ವಿಭಿನ್ನ ಸವಾಲುಗಳಿವೆ ಸುರಕ್ಷತೆ ಸುರಕ್ಷತೆ ದೃಢತೆ ಕಂಪ್ಯೂಟೇಶನಲ್ ಸವಾಲುಗಳಿಗೆ ಸಂಬಂಧಿಸಿದ ಸವಾಲುಗಳು ನೈಜ ಸಮಯದ ಎಂಬೆಡೆಡ್ ಸಿಸ್ಟಮ್ ಅಮೂರ್ತತೆ ಸಂವೇದನೆ ಮತ್ತು ಚಲನಶೀಲತೆ ಸವಾಲುಗಳು ವಾಸ್ತುಶಿಲ್ಪ ಮತ್ತು ಮಾಡೆಲಿಂಗ್ ಪರಿಶೀಲನೆ ಮೌಲ್ಯಮಾಪನ ಮತ್ತು ಪ್ರಮಾಣೀಕರಣ ಮತ್ತು ಈ ವ್ಯವಸ್ಥೆಗಳ ಶಿಕ್ಷಣ ಮತ್ತು ತರಬೇತಿಯನ್ನು ಒಳಗೊಂಡಂತೆ ಇಂಡಸ್ಟ್ರಿ 4 0 ಗಾಗಿ ದೂರುಗಳ ಅನುಸರಣೆಯ ಕಡೆಗೆ ಕೈಗಾರಿಕೆಗಳಲ್ಲಿ ಸಿಪಿಎಸ್ ನಿಯೋಜನೆಗೆ ಇವೆಲ್ಲವೂ ಸವಾಲುಗಳಾಗಿವೆ ಮುಂದಿನ ದಿನಗಳಲ್ಲಿ ನಾವು ಬಳಸಲಾಗುವ ಸಂವೇದಕಗಳ ಬಗ್ಗೆ ಚರ್ಚಿಸಲಿದ್ದೇವೆ ಆದ್ದರಿಂದ ಇವುಗಳ ಮೊದಲು ನಾವು ಪರಿಚಯಾತ್ಮಕ ಮಾಡ್ಯೂಲ್ನಲ್ಲಿ ಮಾತನಾಡಿದ ಈ ಎಲ್ಲಾ ಸಂವೇದಕಗಳು ಸರಳ ಸಂವೇದಕಗಳು ಈ ಸಂವೇದಕಗಳು ಗ್ರಹಿಸಬಹುದು ಮತ್ತು ನಂತರ ಸಂವೇದನಾಶೀಲ ಡೇಟಾವನ್ನು ಮುಂದಕ್ಕೆ ಕಳುಹಿಸಬಹುದು ಮಾತ್ರ ಮಾಡುವವು ಆದ್ದರಿಂದ ಇವುಗಳನ್ನು ಸ್ಮಾರ್ಟ್ ಸಂವೇದಕಗಳಂತೆ ಯೋಚಿಸಬಹುದು ಆದರೆ ನಂತರ ಮುಂದಿನ ಪೀಳಿಗೆಯ ಸಂವೇದಕಗಳಿಗೆ ವಿಶ್ವದಾದ್ಯಂತದ ಶೈಕ್ಷಣಿಕ ಪ್ರಯೋಗಾಲಯಗಳು ಮತ್ತು ಹೀಗೆ ಅವರು ಸಂವೇದಕಗಳನ್ನು ಬುದ್ಧಿವಂತರನ್ನಾಗಿ ಮಾಡುವ ಕೆಲಸ ಮಾಡುತ್ತಿದ್ದಾರೆ ಆದ್ದರಿಂದ ಈ ಸ್ಮಾರ್ಟ್ ಸಂವೇದಕಗಳು ಬರೀ ಗ್ರಹಿಸುತ್ತವೆ ಮತ್ತು ಕಳುಹಿಸುತ್ತವೆ ಆಪ್ತರಿಂದ ಸಂವೇದಕಗಳಲ್ಲಿ ಕೆಲವು ಕಾರ್ಯಗಳನ್ನು ಮಾಡಲು ಕೆಲವು ಸಣ್ಣ ಅಲ್ಗೊರಿದಮ್ ಹಗುರವಾದ ಅಲ್ಗೊರಿದಮ್ಗಳನ್ನು ಈ ಸಂವೇದಕಗಳಲ್ಲಿ ಕಾರ್ಯಗತಗೊಳಿಸಲಾಗುತ್ತದೆ ಮತ್ತು ಇವುಗಳನ್ನು ಬುದ್ಧಿವಂತರನ್ನಾಗಿ ಮಾಡಲಾಗುವುದು ಆದ್ದರಿಂದ ಇವುಗಳು ಕೈಗಾರಿಕೆ 4 0 ರ ಸಂದರ್ಭದಲ್ಲಿ ಇದು ಬಹಳ ಮುಖ್ಯವಾಗಿದೆ ಇಲ್ಲಿ ಮೂಲತಃ ನೀವು ಪ್ರೊಸೆಸರ್ ಮತ್ತು ಸಂವಹನ ಮಾಡ್ಯೂಲ್ ನೊಂದಿಗೆ ಸಂವೇದಕಗಳು ಮತ್ತು ಅಕ್ಚುಯೇಟರ್ ಏಕೀಕರಣದ ಬಗ್ಗೆ ಮಾತನಾಡುತ್ತಿದ್ದೀರಿ ಇದು ಮೂಲತಃ ಈ ಸಾಂಪ್ರದಾಯಿಕ ಸಂವೇದಕಗಳು ಅವು ಹೇಗೆ ಕಾಣುತ್ತವೆ ಆದ್ದರಿಂದ ಸಂವೇದಕ ಘಟಕವು ಒಂದು ಕಾರ್ಯಗತ ಘಟಕ ಮತ್ತು ಕೆಲವು ಪ್ರಕ್ರಿಯೆಗೊಳಿಸಲು ಪ್ರೊಸೆಸರ್ ಇರುತ್ತದೆ ಸಂವೇದನಾಶೀಲ ಡೇಟಾ ಮತ್ತು ಈ ವಿಭಿನ್ನ ಸಂವೇದಕಗಳನ್ನು ಸಂಸ್ಕರಣೆಗಾಗಿ ಕೇಂದ್ರ ಹಬ್ ನೊಂದಿಗೆ ಸಂಪರ್ಕಿಸಲು ಕೆಲವು ಸಂವಹನ ಮಾಡ್ಯೂಲ್ ಅಥವಾ ಸ್ವತಃ ಸಂವೇದಕಗಳು ಇರಲಿ ಆದ್ದರಿಂದ ಇವುಗಳು ಸರಳವಾದ ಸ್ಮಾರ್ಟ್ ಸಂವೇದಕಗಳಾಗಿವೆ ಈ ಸಂವೇದಕಗಳು ಸ್ವಯಂ ಮಾಪನಾಂಕ ನಿರ್ಣಯ ಸಂವಹನ ಗಣನೆ ತಮ್ಮದೇ ಆದ ಬಹು ಸಂವೇದನಾ ವೆಚ್ಚ ಸುಧಾರಣೆಯಂತಹ ಕೆಲವು ಕಾರ್ಯಗಳನ್ನು ಸಹ ಮಾಡಬೇಕಾಗುತ್ತದೆ ಆದ್ದರಿಂದ ಇವು ಸ್ಮಾರ್ಟ್ ಸಂವೇದಕಗಳ ಈ ವಿಭಿನ್ನ ವೈಶಿಷ್ಟ್ಯಗಳಲ್ಲಿ ಕೆಲವು ಆದರೆ ಈ ಸ್ಮಾರ್ಟ್ ಸಂವೇದಕಗಳು ತೀವ್ರ ಮಿತಿಗಳನ್ನು ಹೊಂದಿವೆ ಅವರು ಪೂರ್ವನಿರ್ಧರಿತ ಎಂಬೆಡೆಡ್ ಕಾರ್ಯಗಳನ್ನು ಹೊಂದಿದ್ದು ಅದನ್ನು ಕೆಲವು ಕಸ್ಟಮೈಸ್ ಮಾಡಿದ ಸನ್ನಿವೇಶಗಳಿಗೆ ಬಳಸಲಾಗುವುದಿಲ್ಲ ಆದ್ದರಿಂದ ನೀವು ಕೆಲವು ಅವಶ್ಯಕತೆಗಳನ್ನು ಆಧರಿಸಿ ನಿಜ ಜೀವನದ ಉದ್ಯಮದ ಸನ್ನಿವೇಶಗಳಲ್ಲಿ ಬಳಸಲು ಅವುಗಳನ್ನು ಕಸ್ಟಮೈಸ್ ಮಾಡಬೇಕು ಮತ್ತು ಅದು ಕಷ್ಟವಾಗುತ್ತದೆ ಕಿರಿದಾದ ಅಪ್ಲಿಕೇಶನ್ ಸ್ಪೆಕ್ಟ್ರಮ್ ಸಂವೇದಕಗಳನ್ನು ಬಳಸುವ ಎರಡನೇ ಮಿತಿ ಸಂವೇದಕ ಡೇಟಾ ಒಟ್ಟುಗೂಡಿಸುವಿಕೆ ಸಾಧ್ಯವಿಲ್ಲ ಅಥವಾ ಸೀಮಿತವಾಗಿ ಸಾಧ್ಯ ಮತ್ತು ಈ ಸ್ಮಾರ್ಟ್ ಸಂವೇದಕಗಳಿಗೆ ಸಂವೇದಕ ಮಾಪನಾಂಕ ನಿರ್ಣಯಕ್ಕಾಗಿ ಬಾಹ್ಯ ಸಂಸ್ಕಾರಕ ಅಗತ್ಯವಿರುತ್ತದೆ ಮತ್ತು ಅವು ಮೂಲಭೂತ ಹಗುರವಾದ ಸಂವಹನ ಪ್ರೋಟೋಕಾಲ್ಗಳನ್ನು ಬೆಂಬಲಿಸುತ್ತವೆ ಆದ್ದರಿಂದ ಸ್ಮಾರ್ಟ್ ಸಂವೇದಕಗಳ ಈ ಎಲ್ಲಾ ವಿಭಿನ್ನ ಮಿತಿಗಳನ್ನು ನಿವಾರಿಸಲು ಮುಂದಿನ ಪೀಳಿಗೆಯ ಬುದ್ಧಿವಂತ ಸಂವೇದಕಗಳನ್ನು ಪ್ರಸ್ತಾಪಿಸಲಾಗಿದೆ ಅವು ಕೆಲಸದಲ್ಲಿವೆ ಮತ್ತು ಇವು ಈ ಬುದ್ಧಿವಂತ ಸಂವೇದಕಗಳ ವಿಭಿನ್ನ ಲಕ್ಷಣಗಳಾಗಿವೆ ಆದ್ದರಿಂದ ಈ ಬುದ್ಧಿವಂತ ಸಂವೇದಕಗಳು ಡೇಟಾವನ್ನು ಸಂಸ್ಕರಿಸುವ ಮೂಲಕ ಸಂವೇದನಾಶೀಲ ಡೇಟಾವನ್ನು ಸಂಸ್ಕರಿಸಲು ಮತ್ತು ಪೂರ್ವನಿರ್ಧರಿತ ಕಾರ್ಯಗಳನ್ನು ನಿರ್ವಹಿಸಲು ಸಮರ್ಥವಾಗಿವೆ ಆದ್ದರಿಂದ ಸ್ಮಾರ್ಟ್ ಸಂವೇದಕಗಳಿಗಿಂತ ಭಿನ್ನವಾಗಿ ದಿಡೀರ್ ಎಂಬೆಡೆಡ್ ಅಲ್ಗೊರಿದಮ್ ಗಳನ್ನು ಕಸ್ಟಮೈಸ್ ಮಾಡಲು ಅವು ಸಮರ್ಥವಾಗಿವೆ ಅವು ಬಾಹ್ಯ ಸಂವೇದಕಗಳು ಮತ್ತು ಸಾಧನಗಳನ್ನು ನಿರ್ವಹಿಸಲು ಮತ್ತು ನಿಯಂತ್ರಿಸಲು ಸಮರ್ಥವಾಗಿವೆ ಮತ್ತು ಅವು ಸಂವೇದಕ ಮೈಕ್ರೊಕಂಟ್ರೋಲರ್ ಘಟಕ ಫ್ಲ್ಯಾಷ್ RAM ROM ಅನ್ನು ಒಳಗೊಂಡಿರುವ ಮೆಮೊರಿ ಘಟಕ ಮತ್ತು ವಿಭಿನ್ನ ಸಂವೇದಕ ಅಪ್ಲಿಕೇಶನ್ಗಳನ್ನು ಚಲಾಯಿಸುವ ವೇದಿಕೆಯನ್ನು ಒಳಗೊಂಡಿರುತ್ತವೆ ಆದ್ದರಿಂದ ಕಡಿಮೆ ಡೇಟಾ ಸಂವಹನ ಕಡಿಮೆ ವಿದ್ಯುತ್ ಬಳಕೆ ಕಡಿಮೆ ಸಾಫ್ಟ್ವೇರ್ ಅಭಿವೃದ್ಧಿ ಸಮಯ ಸಂವೇದಕಗಳ ಸುಧಾರಿತ ಹೊಂದಾಣಿಕೆ ನಿರಂತರ ಮಾಪನಾಂಕ ನಿರ್ಣಯ ಮತ್ತು ಸಂವೇದಕಗಳ ಮೇಲ್ವಿಚಾರಣೆಯ ದೃಷ್ಟಿಯಿಂದ ಇವೆ ಸ್ಪಷ್ಟವಾಗಿ ಈ ಬುದ್ಧಿವಂತ ಸಂವೇದಕಗಳ ವಿಭಿನ್ನ ಅನುಕೂಲಗಳು ಇವೆ ಈ ಬುದ್ಧಿವಂತ ಸಂವೇದಕಗಳ ವಿಭಿನ್ನ ಅನುಕೂಲಗಳು ಆಗಿವೆ ಮತ್ತು ಅದಕ್ಕಾಗಿಯೇ ಇವುಗಳು ಬಹಳ ಆಕರ್ಷಕವಾಗಿವೆ ಆದ್ದರಿಂದ ಸ್ಮಾರ್ಟ್ ಸಂವೇದಕವು ಸ್ಮಾರ್ಟ್ ಸಂವೇದಕದಂತೆ ಹೇಗೆ ಕಾಣುತ್ತದೆ ಎಂಬುದು ಇದಕ್ಕೆ ಉದಾಹರಣೆಯಾಗಿದೆ ಆದ್ದರಿಂದ ನೀವು ಇಲ್ಲಿ ನೋಡುವಂತೆ ಡಿಜಿಟಲ್ ಇಂಟರ್ಫೇಸ್ ಇದೆ ಮತ್ತು ಎಂಬೆಡೆಡ್ನಲ್ಲಿ ವಿಭಿನ್ನ ಎಂಬೆಡೆಡ್ ವೈಶಿಷ್ಟ್ಯಗಳು ಸಿಗ್ನಲ್ ಕಂಡೀಷನಿಂಗ್ ಸರ್ಕ್ಯೂಟ್ ಇದೆ ನಂತರ ನೀವು ಎಡಿಸಿ ಅನಲಾಗ್ ದಿಂದ ಡಿಜಿಟಲ್ ಪರಿವರ್ತಕ ಮತ್ತು ಸಂವೇದಕಗಳು ಅಥವಾ ಎಂಇಎಂಗಳನ್ನು ಹೊಂದಿದ್ದೀರಿ ಅದು ವಸ್ತು ಗ್ರಹಿಸುತ್ತದೆ ಪರಿಸರವನ್ನು ಅಥವಾ ಯಾವುದನ್ನಾದರೂ ಗ್ರಹಿಸಬೇಕಿದೆ ಆದ್ದರಿಂದ ಮತ್ತೊಂದೆಡೆ ಬುದ್ಧಿವಂತ ಸಂವೇದಕದಲ್ಲಿ ಈ ಎಲ್ಲ ವಿಷಯಗಳ ಜೊತೆಗೆ ನೀವು ಹೆಚ್ಚಾಗಿ ಸ್ಮಾರ್ಟ್ ಸಂವೇದಕಗಳಲ್ಲಿರುವುದನ್ನು ಹೊಂದಿದ್ದೀರಿ ಆದರೆ ಸಂಸ್ಕರಣೆ ಮತ್ತು ಗಣನೆ ಒಂದು ಅಂಶವಾಗಿದೆ ಆದ್ದರಿಂದ ನೀವು ಈ RAM ROM ಮೈಕ್ರೊಕಂಟ್ರೋಲರ್ ಫ್ಲ್ಯಾಷ್ ಅನ್ನು ಹೊಂದಿದ್ದೀರಿ ಅವುಗಳಲ್ಲಿ ಈ ಘಟಕಗಳನ್ನು ಹೊಂದುವ ಮೂಲಕ ಇವೆಲ್ಲವೂ ಮೂಲತಃ ಈ ಸ್ಮಾರ್ಟ್ ಸೆನ್ಸರ್ಗಳನ್ನು ಬುದ್ಧಿವಂತರನ್ನಾಗಿ ಮಾಡುತ್ತದೆ ಆದ್ದರಿಂದ ಮುಂದಿನ ಪೀಳಿಗೆಯ ಸಂವೇದಕಗಳ ಈ ಬುದ್ಧಿವಂತ ಸಂವೇದಕಗಳ ವಿಭಿನ್ನ ಅನ್ವಯಿಕೆಗಳಿವೆ ಕಾರ್ಖಾನೆಗಳಲ್ಲಿ ಸ್ವಯಂಚಾಲಿತ ಜೋಡಣೆ ಸ್ಮಾರ್ಟ್ ಫ್ಯಾಬ್ರಿಕ್ ಮತ್ತು ಬುದ್ಧಿವಂತ ಜವಳಿ ಸುಧಾರಿತ ಚಾಲನಾ ಸಹಾಯ ವ್ಯವಸ್ಥೆಗಳು ಯಂತ್ರ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ದೋಷ ಪತ್ತೆ ಮತ್ತು ಮುನ್ಸೂಚನೆ ಆಕ್ರಮಣಶೀಲವಲ್ಲದ ಬಯೋಮೆಕಾನಿಕಲ್ ವಿಶ್ಲೇಷಣೆ ರಾಸಾಯನಿಕ ಘಟಕ ವಿಶ್ಲೇಷಣೆ ಸಂಪನ್ಮೂಲ ಜೀವನಚಕ್ರ ನಿರ್ವಹಣೆ ಆಗಿವೆ ಈ ಮುಂದಿನ ಪೀಳಿಗೆಯ ಬುದ್ಧಿವಂತ ಸಂವೇದಕಗಳ ಕೆಲವು ವಿಭಿನ್ನ ಅನ್ವಯಿಕೆಗಳು ಇವು ಆಗಿವೆ ಆದ್ದರಿಂದ ಈ ಬುದ್ಧಿವಂತ ಮುಂದಿನ ಪೀಳಿಗೆಯ ಸಂವೇದಕಗಳ ತಯಾರಿಕೆಯಲ್ಲಿ ವಿಭಿನ್ನ ವಿನ್ಯಾಸ ಸವಾಲುಗಳಿವೆ ವಿಭಿನ್ನ ಹಾರ್ಡ್ವೇರ್ ಸಮಸ್ಯೆಗಳಿವೆ ಈ ಸಂವೇದಕ ನೋಡ್ಗಳು ಅವುಗಳು ಈಗಾಗಲೇ ಶಕ್ತಿಯ ವಿಷಯದಲ್ಲಿ ಸೀಮಿತವಾಗಿವೆ ಅವುಗಳು ಹೆಚ್ಚಿನ ಪ್ರತಿಕ್ರಿಯೆಯ ಸಮಯವನ್ನು ಹೊಂದಿವೆ ಮತ್ತು ಸಿಂಕ್ರೊನೈಸೇಶನ್ ಸಮಸ್ಯೆಗಳು ಕಾರ್ಯಾಚರಣೆಯ ಸೀಮಿತ ಬ್ಯಾಂಡ್ವಿಡ್ತ್ನ ಸಮಸ್ಯೆಗಳು ಭದ್ರತಾ ಸಮಸ್ಯೆಗಳು ಸಹ ಇವೆ ಮತ್ತು ಇತರ ಸಾಫ್ಟ್ವೇರ್ ಸಮಸ್ಯೆಗಳಿವೆ ವಿಭಿನ್ನ ಅಪ್ಲಿಕೇಶನ್ಗಳು ಮತ್ತು ಅವುಗಳ ವಿಭಿನ್ನ ಪ್ರೊಸೆಸರ್ ಗಳನ್ನು ಅನುಸರಿಸಲು ಸಾಫ್ಟ್ವೇರ್ ವಿಭಜನೆ ಇವೆ ಆದ್ದರಿಂದ ಇವೆಲ್ಲವೂ ಹಾರ್ಡ್ವೇರ್ ಮತ್ತು ಸಾಫ್ಟ್ವೇರ್ಗೆ ಸಂಬಂಧಿಸಿದಂತೆ ವಿಭಿನ್ನ ವಿನ್ಯಾಸ ಸವಾಲುಗಳಾಗಿವೆ ಆದ್ದರಿಂದ ಇದರೊಂದಿಗೆ ನಾವು ಸೈಬರ್ ಫಿಸಿಕಲ್ ವ್ಯವಸ್ಥೆಗಳು ಮತ್ತು ಮುಂದಿನ ಪೀಳಿಗೆಯ ಬುದ್ಧಿವಂತ ಸಂವೇದಕಗಳು ಅವುಗಳನ್ನು ಕುರಿತು ಚರ್ಚೆಯನ್ನು ಕೊನೆಗೊಳ್ಳುತ್ತೇವೆ ಆದ್ದರಿಂದ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳು ಮತ್ತು ಬುದ್ಧಿವಂತ ಸಂವೇದಕಗಳ ಬಳಕೆಯ ಬಗ್ಗೆ ಈ ಸಂಕ್ಷಿಪ್ತ ಕಲ್ಪನೆಯು ಮೂಲತಃ ಮುಂದಿನ ವರ್ಷಗಳಲ್ಲಿ ನೀವು ಹೇಗೆ ಮುಂದುವರಿಯಬಹುದು ಎಂಬ ತಿಳುವಳಿಕೆಯನ್ನು ನಿಮಗೆ ಒದಗಿಸುತ್ತದೆ ಆದ್ದರಿಂದ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳು ಮತ್ತು ಐಐಒಟಿ ಬಲವಾಗಿ ಪರಸ್ಪರ ಸಂಬಂಧ ಹೊಂದಿವೆ ಆದ್ದರಿಂದ ಮೂಲಭೂತವಾಗಿ ನಾವು ಈ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳನ್ನು ಬಳಸಲು ಬಯಸುತ್ತೇವೆ ವಿಭಿನ್ನ ವಸ್ತುಗಳ ರೂಪದಲ್ಲಿ ಈ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳ ಅಮೂರ್ತತೆಗಳು ವಸ್ತುಗಳು ಎಂದರೆ ನಾವು ವಾಸ್ತವ ವಸ್ತುಗಳ ಬಗ್ಗೆ ಮಾತನಾಡುತ್ತಿರುವುದು ಭೌತಿಕ ವಸ್ತುಗಳಲ್ಲ ಆದ್ದರಿಂದ ಭೌತಿಕ ಜಗತ್ತಿನಲ್ಲಿ ಅನುಗುಣವಾದ ಭೌತಿಕ ವಸ್ತುಗಳ ಈ ವಿಭಿನ್ನ ಭೌತಿಕ ಅಥವಾ ವಾಸ್ತವ ನಿದರ್ಶನಗಳು ಇವುಗಳನ್ನು ಒಟ್ಟಿಗೆ ನೆಟ್ವರ್ಕ್ ಮಾಡಬಹುದು ಮತ್ತು ಹೆಚ್ಚಿನ ಸಂಸ್ಕರಣಾ ವಿಶ್ಲೇಷಣೆಗಾಗಿ ಡೇಟಾವನ್ನು ಇನ್ನೊಂದು ತುದಿಯಲ್ಲಿ ಸ್ವೀಕರಿಸಲಾಗುತ್ತದೆ ಮತ್ತು ಉದ್ಯಮವನ್ನು ಚುರುಕು ಮಾಡುವುದು ಆದ್ದರಿಂದ ನಾವು ಕ್ರಮೇಣ ವಸ್ತುಗಳ ಕೈಗಾರಿಕಾ ಅಂತರ್ಜಾಲವನ್ನು ನಿರ್ಮಿಸುವತ್ತ ಸಾಗುತ್ತಿದ್ದೇವೆ ಮತ್ತು ಸಿಪಿಎಸ್ ಬಳಸುವ ಐಐಒಟಿ ವಸ್ತುಗಳ ಕೈಗಾರಿಕಾ ಅಂತರ್ಜಾಲದಲ್ಲಿ ನಾವು ನಂತರ ಹೆಚ್ಚಿನ ವಿವರಗಳ ಬಗ್ಗೆ ಮಾತನಾಡಲಿದ್ದೇವೆ ಆದ್ದರಿಂದ ಇವುಗಳು ಈ ಕೆಲವು ಉಲ್ಲೇಖಗಳು ಮತ್ತು ನಿಮಗೆ ಆಸಕ್ತಿಯಿದ್ದರೆ ಸೈಬರ್ ಫಿಸಿಕಲ್ ವ್ಯವಸ್ಥೆಗಳ ವಿಭಿನ್ನ ಸಮಸ್ಯೆಗಳು ಯಾವುವು ಮತ್ತು ಮುಂದಿನ ಪೀಳಿಗೆಯ ಸಂವೇದಕಗಳನ್ನು ಹೇಗೆ ಅಭಿವೃದ್ಧಿಪಡಿಸಬಹುದು ನೀವು ಈ ಮುಂದಿನ ಪೀಳಿಗೆಯ ಸಂವೇದಕಗಳನ್ನು ಅಭಿವೃದ್ಧಿಪಡಿಸಬೇಕಾದರೆ ಈ ಉಲ್ಲೇಖಗಳನ್ನು ಇನ್ನಷ್ಟು ವಿವರವಾಗಿ ನೋಡಬಹುದು ಆದ್ದರಿಂದ ಈ ಪರಿಕಲ್ಪನೆಗಳು ಅಗತ್ಯವೆಂದು ತಿಳಿದುಕೊಳ್ಳುವ ವಿಭಿನ್ನ ಪರಿಕಲ್ಪನೆಗಳು ಆದರೆ ನಂತರ ನೀವು ಸೈಬರ್ ಫಿಸಿಕಲ್ ವ್ಯವಸ್ಥೆಯನ್ನು ನೀವೇ ಅಭಿವೃದ್ಧಿಪಡಿಸಬೇಕಾದರೆ ಅಥವಾ ಮುಂದಿನ ಪೀಳಿಗೆಯ ಸಂವೇದಕ ಬುದ್ಧಿವಂತ ಸಂವೇದಕವನ್ನು ನೀವು ಅಭಿವೃದ್ಧಿಪಡಿಸಬೇಕಾದರೆ ಅದು ಸಂಪೂರ್ಣವಾಗಿ ವಿಭಿನ್ನವಾದ ಬಾಲ್ ಗೇಮ್ ಆಗಿದೆ ಆದ್ದರಿಂದ ಸಂವೇದಕ ಮತ್ತು ಬುದ್ಧಿವಂತ ಸಂವೇದಕಗಳನ್ನು ನಿರ್ಮಿಸಲು ವರ್ಷಗಳನ್ನು ಒಟ್ಟಿಗೆ ಕಳೆಯುವ ಸಂಶೋಧಕರು ಇದ್ದಾರೆ ಈ ಬುದ್ಧಿವಂತ ಸಂವೇದಕಗಳನ್ನು ನಿರ್ಮಿಸಲು ಇನ್ನೂ ಹೆಚ್ಚಿನ ಶ್ರಮ ಬೇಕಾಗುತ್ತದೆ ನೀವು ಪರಿಣತರಾಗಬೇಕು ಆದ್ದರಿಂದ ನಿಸ್ಸಂಶಯವಾಗಿ ಅದು ಸಂಪೂರ್ಣವಾಗಿ ವಿಭಿನ್ನವಾದ ಬಾಲ್ಗೇಮ್ ಆಗಿದೆ ಆದರೆ ಇಲ್ಲಿ ನಾವು ಸಿಪಿಎಸ್ ಮುಂದಿನ ಪೀಳಿಗೆಯ ಸಂವೇದಕಗಳು ಮತ್ತು ಈ ವಿಭಿನ್ನ ಪರಿಕಲ್ಪನೆಗಳಿಗೆ ಒಡ್ಡಿಕೊಳ್ಳುತ್ತಿದ್ದೇವೆ ಮತ್ತು ಕೈಗಾರಿಕೆ 4 0 ಅನ್ನು ನಿರ್ಮಿಸಲು ಇದು ಅಗತ್ಯವಾಗಿರುತ್ತದೆ